ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ನನ್ನ ಕೋರ್ಸ್ಗೆ ಮತ್ತೆ ಸ್ವಾಗತ ಇದು ಎನ್ ಮೂಕ್ ನಲ್ಲಿ ಐ ಐ ಟಿ ಕಾನ್ಪುರ ನಡೆಸುತ್ತಿರುವ ಕೋರ್ಸ್ ಆಗಿದೆ ಈ ಕೋರ್ಸ್ ಗೆ ಸುಮಾರು 15000 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿದು ನಮಗೆ ತುಂಬಾ ಸಂತೋಷವಾಗಿದೆ ಮತ್ತು ನಿಮ್ಮಲ್ಲಿ ಹೆಚ್ಚಿನವರು ಈ ಕೋರ್ಸ್ ಅನ್ನು ಚೆನ್ನಾಗಿ ಆನಂದಿಸುತ್ತಿದ್ದೀರಿ ಎಂದು ಭಾವಿಸಿದ್ದೇವೆ ಈ ವಾರದಲ್ಲಿ ಮುಖ್ಯವಾಗಿ ಸಂವಹನದ ಮೇಲೆ ಗಮನ ಕೇಂದ್ರೀಕರಿಸಲಾಗಿದೆ ಮತ್ತು ಈ ಮಾಡ್ಯೂಲ್ ನಲ್ಲಿ ವಿಶೇಷವಾಗಿ ನಾನು ದೂರವಾಣಿ ಸಂವಹನದ ಮೇಲೆ ಗಮನ ಹರಿಸಲು ಬಯಸುತ್ತೇನೆ ನಾನು ಈ ಮಾಡ್ಯೂಲ್ ನಲ್ಲಿ ಮೂಲಭೂತ ದೂರವಾಣಿ ಕೌಶಲ್ಯಗಳ ಬಗ್ಗೆ ಚರ್ಚಿಸುತ್ತೇನೆ ಆದರೆ ನಾನು ಪ್ರಾರಂಭಿಸುವ ಮೊದಲು ಯಾವಾಗಲೂ ಮಾಡುವ ರೀತಿ ಈ ಸಲಾನು ಪ್ರಾರಂಭಿಸುವ ಮೊದಲು ಹಿಂದಿನ ಉಪನ್ಯಾಸದಲ್ಲಿ ನಾನು ಏನು ಮಾಡಿದ್ದೇನೆ ಎಂಬುದರ ತ್ವರಿತ ಪುನರಾವರ್ತನೆ ಮಾಡೋಣ ಹಿಂದಿನ ಉಪನ್ಯಾಸದಲ್ಲಿ ನಾನು ಸಕ್ರಿಯ ಆಲಿಸುವಿಕೆಗೆ ಹೆಚ್ಚಿನ ಗಮನ ನೀಡಿದ್ದೇನೆ ನಾನು ಮತ್ತೊಮ್ಮೆ ಸಕ್ರಿಯ ಆಲಿಸುವಿಕೆಯ ಪ್ರಾಮುಖ್ಯತೆ ಬಗ್ಗೆ ನಿಮ್ಮ ಜ್ಞಾನವನ್ನು ನೆನಪು ಮಾಡಿಸುತ್ತೇನೆ ಯಶಸ್ವಿ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳು ಎಂಬ ಅಂಶವನ್ನು ನಾನು ಒತ್ತಿ ಹೇಳಿದ್ದೇನೆ ಮತ್ತು ಅವುಗಳು ಸಕ್ರಿಯ ಆಲಿಸುವಿಕೆಯ ಮೇಲೆ ಹೆಚ್ಚು ಅವಲಂಬಿತವಾಗಿವೆ ಜ್ಞಾನವನ್ನು ಪಡೆಯಲು ನಿಮಗೆ ಸಕ್ರಿಯ ಆಲಿಸುವಿಕೆಯ ಅಗತ್ಯವಿದೆ ಮತ್ತು ಜ್ಞಾನವೇ ಶಕ್ತಿಯಾಗಿದೆ ಮತ್ತು ಜ್ಞಾನವು ನಿಮಗೆ ಯಾವ ರೀತಿಯ ಶಕ್ತಿಯನ್ನು ನೀಡಬಹುದೋ ಆ ರೀತಿಯ ಶಕ್ತಿಯಿಂದ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದುದನ್ನು ಪಡೆಯಬಹುದು ಸಕ್ರಿಯ ಆಲಿಸುವಿಕೆಯು ನಿಮ್ಮ ಉದ್ಯೋಗದ ಪರಿಣಾಮಕಾರಿತ್ವಕ್ಕೆ ಕೊಡುಗೆ ನೀಡುತ್ತದೆ ಇದು ನೀವು ಅನಿವಾರ್ಯವೇ ಬದಲಾಯಿಸಲಾಗದ್ದೇ ಎಂಬುದನ್ನು ನಿರ್ಧರಿಸುತ್ತದೆ ಮತ್ತು ನಂತರ ಅದು ನಿಮ್ಮನ್ನು ಉದ್ಯೋಗದಲ್ಲಿ ಉಳಿಸಿಕೊಳ್ಳಲು ಮತ್ತು ಉನ್ನತ ಮಟ್ಟಕ್ಕೆ ಹೋಗಲು ಸಹಾಯ ಮಾಡುತ್ತದೆ ಇದು ನಿಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಲು ಸೃಜನಾತ್ಮಕ ವೈಯಕ್ತಿಕ ಹಾಗು ವಸ್ತುವಿನ ಮಟ್ಟದಲ್ಲೂ ನೀವು ಕೊಡುಗೆ ನೀಡುತ್ತಿರುವ ಕಂಪನಿ ಅಥವಾ ಉದ್ಯೋಗದಲ್ಲಿನ ವಿಷಯದಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಇದು ಒಟ್ಟಾರೆಯಾಗಿ ನಿಮ್ಮ ಮನವೊಲಿಸುವ ಮತ್ತು ಸಂಧಾನದ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಇವುಗಳು ಸಂವಹನ ಹಾಗು ಮೃದು ಕೌಶಲ್ಯಗಳ ಎರಡು ಪ್ರಮುಖ ಅಂಶಗಳಾಗಿವೆ ಉಪನ್ಯಾಸದ ನಂತರದ ಭಾಗದಲ್ಲಿ ನಾವು ಸಕ್ರಿಯ ಆಲಿಸುವಿಕೆಗೆ ಇರುವ ಅಡೆತಡೆಗಳ ಮೇಲೆ ಹೆಚ್ಚು ಗಮನ ಹರಿಸಿದೆವು ಅಡೆತಡೆಗಳ ಬಗ್ಗೆ ಮಾತನಾಡುವಾಗ ನಾನು ಹೇಳಿದ್ದೇನೆಂದರೆ ನಾವು ಎರಡು ರೀತಿಯ ಅಡೆತಡೆಗಳನ್ನು ಹೊಂದಬಹುದು ಒಂದು ವಾಸ್ತವವಾಗಿ ಪರಿಸರದಿಂದ ಉಂಟಾಗುವ ಭೌತಿಕ ಅಡೆತಡೆಗಳು ಉದಾಹರಣೆಗೆ ಹೊರಗಿನಿಂದ ಬರುವ ಅಕೌಸ್ಟಿಕ್ಸ್ ಅಡಚಣೆಯಲ್ಲಿನ ಸಮಸ್ಯೆ ಭಾರೀ ಮಳೆಯಾಗುತ್ತಿದ್ದರೆ ಹೊರಗೆ ಗುಡುಗು ಮಿಂಚು ಬೀಸುತ್ತದೆ ಮತ್ತು ನಂತರ ಹೊರಗೆ ಸಾಕಷ್ಟು ಅಡಚಣೆ ಉಂಟಾಗಿರುವುದರಿಂದ ತರಗತಿಯಲ್ಲಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ನಿಮಗೆ ಕಷ್ಟವಾಗಬಹುದು ಆದ್ದರಿಂದ ಅದು ಭೌತಿಕ ಅಡೆತಡೆಗಳಿಗೆ ಸಮನಾಗಿರುತ್ತದೆ ಆದರೆ ಆ ವಿಷಯಗಳನ್ನು ಸಹ ಕಡಿಮೆ ಮಾಡಬಹುದು ಎಂದು ನಾನು ಹೇಳಿದ್ದೆ ಹೇಗೆಂದರೆ ನಾವು ತಾಂತ್ರಿಕ ಹೊಂದಾಣಿಕೆಗಳನ್ನು ಮಾಡಿದರೆ ಅಥವಾ ನಾವು ಬಾಗಿಲನ್ನು ಮುಚ್ಚಿ ನಂತರ ಗಾಳಿ ಬಾರದ ಹಾಗೆ ಬಿಗಿ ಮಾಡಿದರೆ ನಾವು ಪಾಠವನ್ನು ಸರಿಯಾಗಿ ಕೇಳಲು ಸಾಧ್ಯವಾಗುತ್ತದೆ ಆದರೆ ಸಮಸ್ಯೆಗಳು ಇರುವುದು ಜನರ ಅಡೆತಡೆಗಳಿಗೆ ಸಂಬಂಧಿಸಿವೆ ಈ ರೀತಿಯಾಗಿ ಅಂದರೆ ದೈಹಿಕ ಮತ್ತು ಮಾನಸಿಕ ಅಂಶವಾಗಿ ವಿಂಗಡಿಸಬಹುದು ದೈಹಿಕವಾದವುಗಳು ಜ್ವರ ಅಥವಾ ತಲೆನೋವು ಅಥವಾ ಯಾವುದೇ ರೀತಿಯ ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರುವವುಗಳಾಗಿವೆ ಹಾಗು ಹೊಟ್ಟೆ ನೋವು ಅಥವಾ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸುವ ಯಾವುದೇ ರೀತಿಯ ಕಾಯಿಲೆ ಅಥವಾ ಕೋಣೆಯೂ ಬಿಸಿಯಾದ ಅಥವಾ ತುಂಬಾ ತಂಪಾಗಿ ಇರಬಹುದು ಇದು ನಿಮ್ಮ ಮನಸ್ಥಿತಿ ಮತ್ತು ಮನೋಭಾವದ ಮೇಲೂ ಪರಿಣಾಮ ಬೀರಬಹುದು ಸಮಾನವಾಗಿ ಮುಖ್ಯವಾದ ಮತ್ತು ಮುಖ್ಯವಲ್ಲದೆ ಇದ್ದರು ಇರುವ ಇನ್ನೊಂದು ಅಂಶವೆಂದರೆ ಮಾನಸಿಕ ಅಂಶ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚು ಪ್ರಭಾವ ಬೀರುವಂತಹ ಅಂದರೆ ನಿಮ್ಮ ಪ್ರೀತಿ ಅಥವಾ ದ್ವೇಷ ಮಾತನಾಡುವ ವ್ಯಕ್ತಿ ಜೊತೆಗೆ ಉದಾಹರಣೆಗೆ ಆ ವ್ಯಕ್ತಿಯ ವಿರುದ್ಧ ನಿಮಗಿರುವ ಪೂರ್ವಾಗ್ರಹ ಆದ್ದರಿಂದ ಸಕ್ರಿಯ ಆಲಿಸುವಿಕೆಯ ವಿಷಯದಲ್ಲಿ ಈ ಎಲ್ಲಾ ವಿಷಯಗಳು ಅಡೆತಡೆಗಳ ವಿರುದ್ಧ ಕೆಲಸ ಮಾಡಬಹುದು ನಾನು ನಂತರ ವಿವರವಾಗಿ ಚರ್ಚಿಸಿರುವ ಇತರ ಆಲಿಸುವಿಕೆಯ ವಿಷಯ ಅಥವಾ ಅಂಶವೆಂದರೆ ಅಸಮರ್ಪಕ ಭಾಷಾ ನೆಲೆ ಭಾಗಶಃ ಆಲಿಸುವಿಕೆ ನಿರಾಸಕ್ತಿ ಅಥವಾ ವಿಷಯದ ಮೇಲಿನ ಆಸಕ್ತಿಯ ಕೊರತೆ ನಾನು ಒತ್ತಿಹೇಳಿದ ವಿಷಯವೆಂದರೆ ನಿಮಗೆ ಇಷ್ಟವಾಗದಿದ್ದರೂ ಸಹ ಆ ವ್ಯಕ್ತಿ ನೀಡುತ್ತಿರುವ ಒಂದು ಭಾಷಣ ಅಥವಾ ಉಪನ್ಯಾಸ ಅಥವಾ ಸಂಭಾಷಣೆಯಲ್ಲಿ ತೊಡಗಿರುವುದು ಕನಿಷ್ಠ ಆಸಕ್ತಿಯನ್ನು ವ್ಯಕ್ತಿಯು ಮಾತನಾಡುತ್ತಿರುವ ವಿಷಯದ ಮೇಲೆ ತೋರಿಸುತ್ತದೆ ಪೂರ್ವ ನಿರ್ಣಯವು ಮತ್ತೊಂದು ಕೆಟ್ಟ ಅಭ್ಯಾಸವಾಗಿದೆ ಮತ್ತು ಇದು ಸಕ್ರಿಯ ಆಲಿಸುವಿಕೆಯ ವಿಷಯದಲ್ಲಿ ಪ್ರತಿಬಂಧಕವಾಗಿದೆ ನೀವು ಯಾರೊಬ್ಬರ ಮಾತನ್ನು ಕೇಳುವಾಗ ಮನಸ್ಸು ಮುಕ್ತವಾಗಿರಬೇಕು ಭಾಷಣಕಾರನ ಮೇಲಿನ ದ್ವೇಷ ಅಥವಾ ಪ್ರೀತಿ ಎರಡೂ ರೀತಿಯಲ್ಲಿ ಹಾನಿಕಾರಕವಾಗಿರುತ್ತದೆ ಭಾಷಣಕಾರನ ಮೇಲಿನ ಪ್ರೀತಿಯು ನಿಮ್ಮನ್ನು ಸಕಾರಾತ್ಮಕ ಪಕ್ಷಪಾತವನ್ನು ರೂಪಿಸುವಂತೆ ಮಾಡುತ್ತದೆ ದ್ವೇಷವು ನಿಮ್ಮನ್ನು ಚರ್ಚಿಸಲಾಗುತ್ತಿರುವ ಯಾವುದೇ ವಿಷಯಗಳಿಂದ ಸಂಪೂರ್ಣವಾಗಿ ಕಡಿತಗೊಳಿಸುವಂತೆ ಮಾಡುತ್ತದೆ ಡಿಫಿಡೆನ್ಸ್ ಅಂದರೆ ಒಳಗೆ ತುಂಬ ದುರ್ಬಲವಾಗಿರುವುದು ನಿಮ್ಮ ಸಕ್ರಿಯ ಆಲಿಸುವಿಕೆಯ ಮೇಲೂ ಪರಿಣಾಮ ಬೀರುತ್ತದೆ ಏಕೆಂದರೆ ನೀವು ಯಾವುದೇ ಅನುಮಾನಗಳನ್ನು ಸ್ಪಷ್ಟಪಡಿಸಿಕೊಳ್ಳಲು ಬಯಸುವುದಿಲ್ಲ ಮತ್ತು ನೀವು ಯಾವಾಗಲೂ ಹಿಂದಿ ಮಾಧ್ಯಮ ಅಥವಾ ತೆಲುಗು ಮಾಧ್ಯಮದಿಂದ ಬಂದವರು ಎಂದು ಅಥವಾ ಮರಾಠಿ ಮಾಧ್ಯಮದಿಂದ ಬಂದವರೆಂದು ಹಾಗು ನಿಮ್ಮ ಭಾಷಾ ಪ್ರಾವೀಣ್ಯತೆಯು ತುಂಬಾ ದುರ್ಬಲವಾಗಿರುವುದರಿಂದ ಆ ವ್ಯಕ್ತಿಯ ಇಂಗ್ಲಿಷ್ ನ ಕೇಳಲು ಸಾಧ್ಯವಾಗುತ್ತಿಲ್ಲ ಅಥವಾ ನಿಮ್ಮ ತಾಂತ್ರಿಕ ಶಬ್ದಕೋಶವು ತುಂಬ ದುರ್ಬಲವಾಗಿದೆ ಮತ್ತು ಉಳಿದ ಜನರು ತುಂಬಾ ಬುದ್ಧಿವಂತರಾಗಿದ್ದಾರೆ ಮತ್ತು ನೀವು ಅದನ್ನು ಕೇಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಅದು ನಿಮ್ಮ ವ್ಯತ್ಯಾಸವಾಗಿದ್ದು ಅದನ್ನು ಆತ್ಮವಿಶ್ವಾಸದಿಂದ ಬದಲಾಯಿಸುವ ಮೂಲಕ ನೀವು ಅದನ್ನು ಜಯಿಸಬೇಕಾಗಿದೆ ಅತಿಯಾದ ಉತ್ಸಾಹವು ಭಾಷಣಕಾರನನ್ನು ಆಗಾಗ್ಗೆ ತಡೆಯುತ್ತೀರಿ ಏಕೆಂದರೆ ನೀವು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳುವ ಉತ್ಸಾಹದಿಂದ ಮತ್ತು ನಿಮಗೆ ಅದು ತಿಳಿದಿದೆ ಎಂದು ನೀವು ಭಾವಿಸುತ್ತೀರಿ ಮತ್ತು ನಂತರ ತಡೆಯಲು ಪ್ರಯತ್ನಿಸುತ್ತೀರಿ ಭಾಷಣಕಾರನಿಗೆ ಅದು ತಿಳಿದಿದ್ದರೂ ಭಾಷಣಕಾರನು ನಿಮಗೆ ಆಲೋಚನೆಗಳನ್ನು ನೀಡುವಲ್ಲಿ ಸ್ವಲ್ಪ ನಿಧಾನವಾಗಿರುತ್ತಾನೆ ಆದ್ದರಿಂದ ಇದರೊಂದಿಗೆ ಅಸಹಿಷ್ಣುತೆ ಅಥವಾ ಅಸಹನೆ ಸೇರಿಕೊಳ್ಳುತ್ತದೆ ಆದ್ದರಿಂದ ಭಾಷಣವನ್ನು ಮುಕ್ತಾಯಗೊಳಿಸಲು ಭಾಷಣಕಾರನಿಗೆ ಅವಕಾಶ ನೀಡಲು ನಿಮ್ಮಲ್ಲಿ ತಾಳ್ಮೆ ಇಲ್ಲ ಮತ್ತು ನಂತರ ನೀವು ನೀವೇ ಭಾಷಣಕಾರನು ಬಿಟ್ಟುಹೋಗುವ ಖಾಲಿ ಜಾಗಗಳನ್ನು ತುಂಬಲು ಪ್ರಯತ್ನಿಸುತ್ತೀರಿ ಆಳವಾಗಿ ಬೇರೂರಿರುವ ನಂಬಿಕೆಗಳು ಕೊನೆಯದು ಆದರೆ ಸಕ್ರಿಯ ಆಲಿಸುವಿಕೆಗೆ ಇರುವ ಅಡೆತಡೆಗಳ ವಿಷಯದಲ್ಲಿ ನಾನು ಚರ್ಚಿಸುತ್ತಿದ್ದ ಕನಿಷ್ಠ ಅಡಚಣೆಯಲ್ಲ ಆದ್ದರಿಂದ ನಮ್ಮ ಸ್ವಂತ ನಂಬಿಕೆಗಳು ನಮ್ಮ ಸ್ವಂತ ಭದ್ದತೆಗಳು ನಮ್ಮ ಸ್ವಂತ ಮನಸ್ಥಿತಿಯನ್ನು ಸೃಷ್ಟಿಸುತ್ತವೆ ಮತ್ತು ನಂತರ ನಾವು ಅರಿವಿನ ಅಸಂಗತತೆ ಅಥವಾ ಅನುರಣನಕ್ಕೆ ಹೋಗುತ್ತೇವೆ ಭಿನ್ನಾಭಿಪ್ರಾಯವು ಭಾಷಣಕಾರನು ನಮಗೆ ನೀಡಲು ಪ್ರಯತ್ನಿಸುತ್ತಿರುವ ವಿಚಾರಗಳ ವಿಷಯದಲ್ಲಿ ನಾವು ಭಾಷಣಕಾರನೊಂದಿಗೆ ಸೃಷ್ಟಿಸುವ ವೈಷಮ್ಯವಾಗಿದೆ ನಾವು ಹೋರಾಡಲು ಪ್ರಯತ್ನಿಸುತ್ತೇವೆ ಮಾತುಕತೆ ನಡೆಸಲು ಪ್ರಯತ್ನಿಸುತ್ತೇವೆ ನಾವು ಯಾವಾಗಲೂ ಅದನ್ನು ತಿರಸ್ಕರಿಸಲು ಪ್ರಯತ್ನಿಸುತ್ತೇವೆ ಮತ್ತು ನಂತರ ನಾವು ಅವಮಾನಿಸುತ್ತೇವೆ ನಮ್ಮ ನಂಬಿಕೆಗಳು ಮತ್ತು ನಂತರ ಮೌಲ್ಯ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂತೆ ಅಭಿವೃದ್ಧಿಪಡಿಸಲಾದ ಭಾಷಣಕಾರರಿಗೆ ನಮ್ಮ ಹೋಲಿಕೆಯು ಅನುರಣನವಾಗಿದೆ ಸಕ್ರಿಯ ಪಕ್ಷಪಾತವು ಅಪಾಯಕಾರಿಯಾಗಬಹುದು ಮತ್ತು ನಂತರ ನಾನು ನಿಮಗೆ ಒಬ್ಬ ಹಿಟ್ಲರ್ ಅಭಿಮಾನಿಯ ಉದಾಹರಣೆಯನ್ನು ನೀಡಿದ್ದೇನೆ ಅವನು ಹಿಟ್ಲರನ ಬಗ್ಗೆ ಬಹಳ ಬೆಲೆಬಾಳುವ ವಿಷಯವೊಂದನ್ನು ಬರಿದಿದ್ದಾನೆ ಮತ್ತು ಅದನ್ನು ಓದುವ ಯಾರಾದರೂ ಹೇಗೆ ಭಾವಿಸುತ್ತಾರೆಃ ಎಂದರೆ ಅವನು ತುಂಬಾ ಶ್ರೇಷ್ಠ ವ್ಯಕ್ತಿ ಎಂದು ಆದರೆ ವಿಶ್ವ ಯುದ್ಧದ ಸಮಯದಲ್ಲಿ ಹಿಟ್ಲರ್ ಮಾಡಿದ ದೌರ್ಜನ್ಯಗಳ ಬಗ್ಗೆ ಅವರಿಗೆ ತಿಳಿದಿಲ್ಲ ಆದ್ದರಿಂದ ಈ ಮಾಡ್ಯೂಲ್ ನಲ್ಲಿ ಈ ಬಗ್ಗೆ ಚರ್ಚಿಸಿದ ನಂತರ ನಾವು ದೂರವಾಣಿ ಸಂವಹನದ ಮೇಲೆ ತದನಂತರ ದೂರವಾಣಿಯನ್ನು ಬಳಸಿಕೊಂಡು ಸಂವಹನ ನಡೆಸುವ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಕೆಲವು ಮೂಲಭೂತ ಕೌಶಲ್ಯಗಳ ಮೇಲೆ ಗಮನ ಹರಿಸೋಣ ಹೆಚ್ಚಿನ ಸಮಯಗಳಲ್ಲಿ ದೂರವಾಣಿಯು ಸಂವಹನ ಅಥವಾ ಸಂವಹನಕ್ಕಾಗಿ ಬಳಸಲಾಗುವ ಸಾಧನಗಳಲ್ಲಿ ಒಂದಾಗಿದೆ ಬದಲಿಗೆ ಅದನ್ನು ಸಂವಹನಕ್ಕಾಗಿ ದುರುಪಯೋಗಪಡಿಸಿಕೊಳ್ಳಲಾಗುತ್ತದೆ ಅಥವಾ ಇದು ನಾವು ದುರ್ಬಳಕೆ ಮಾಡಿಕೊಳ್ಳುವ ಒಂದು ಸಾಧನವಾಗಿದೆ ಎಂದು ನಾನು ಹೇಳಲು ಬಯಸುತ್ತೇನೆ ಆದರೆ ಯಾವಾಗ ಸಾಧನವನ್ನು ಮೊದಲ ಬಾರಿಗೆ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಕಂಡುಹಿಡಿದರೋ ಮತ್ತು ನಂತರ ಅವರು ಆಗಿನ ಅಮೆರಿಕದ ಅಧ್ಯಕ್ಷರಿಗೆ ಕರೆ ಮಾಡಿದರು ಆದ್ದರಿಂದ ಅಧ್ಯಕ್ಷರು ಹೇಳಿದ್ದು ಈ ಸಾಧನವು ಆಸಕ್ತಿದಾಯಕವಾಗಿರಬಹುದು ಎಂಬುದರಲ್ಲಿ ಸಂದೇಹವಿಲ್ಲ ಆದರೆ ಇದನ್ನು ಯಾರು ಬಳಸುತ್ತಾರೆ ಎಂದು ನನಗೆ ತಿಳಿದಿಲ್ಲ ಆದ್ದರಿಂದ ಆ ಸಮಯದಲ್ಲಿ ಅನೇಕ ಜನರು ಇದನ್ನು ಬಳಸುವುದಿಲ್ಲ ಎಂದು ಭಾವಿಸಲಾಗಿತ್ತು ಆದರೆ ನೀವು ನೋಡಿದ ಹಾಗೆ ಇದು ಇಂದು ಬಳಕೆಯಲ್ಲಿದೆ ಎಂದು ತಿಳಿದಿದೆ ಆದರೆ ಇದು ದುರ್ಬಳಕೆಗೆ ನಿಂದನೆಗೆ ಬಳಕೆಯಲ್ಲಿದೆ ಮತ್ತು ನಂತರ ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಈಗ ಮೃದು ಕೌಶಲ್ಯಗಳು ಮತ್ತು ವ್ಯಕ್ತಿತ್ವ ಅಭಿವೃದ್ಧಿಯ ವಿಷಯದಲ್ಲಿ ಅದು ಏಕೆ ಮುಖ್ಯವಾಗಿದೆ ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಇದು ಮುಖ್ಯವಾಗಿದೆ ಏಕೆಂದರೆ ನೀವು ಫೋನ್ ಬಳಸುವ ವಿಧಾನವನ್ನು ತಿಳಿದುಕೊಳ್ಳುವುದು ನೀವು ಫೋನ್ ಅನ್ನು ಹೇಗೆ ಮತ್ತು ಯಾವಾಗ ಬಳಸುತ್ತಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳುವುದು ಸಹ ನೀವು ಯಾವ ರೀತಿಯ ವ್ಯಕ್ತಿ ಎಂದು ನಮಗೆ ತಿಳಿಸಿಕೊಡುತ್ತದೆ ಈಗ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಲು ಬಯಸುತ್ತೇನೆ ಮತ್ತು ನಂತರ ನೀವು ಇವುಗಳ ಬಗ್ಗೆ ಯೋಚಿಸುತ್ತೀರಿ ಮತ್ತು ನಂತರ ನೀವು ಅವುಗಳ ಬಗ್ಗೆ ಪ್ರತಿಬಿಂಬಿಸುತ್ತೀರಿ ಮತ್ತು ನಂತರ ನೀವು ಯಾರೆಂಬುದನ್ನು ಫೋನ್ ಬಳಕೆಯಲ್ಲಿ ಗುರುತಿಸಿಕೊಳ್ಳುತ್ತೀರಿ ಮತ್ತು ನೀವು ಹೇಗೆ ವರ್ತಿಸುತ್ತೀರಿ ಈಗ ನಾವು ಮೊದಲ ಗುಂಪಿನ ಪ್ರಶ್ನೆಗಳೊಂದಿಗೆ ಪ್ರಾರಂಭಿಸೋಣ ನೀವು ಯಾರಿಗಾದರೂ ಫೋನ್ ಕರೆ ಏಕೆ ಮಾಡುತ್ತೀರಾ ಈ ಪ್ರಶ್ನೆಗಳ ಬಗ್ಗೆ ಯೋಚಿಸಿನೀವು ಯಾರಿಗಾದರೂ ಫೋನ್ ಕರೆ ಏಕೆ ಮಾಡುತ್ತೀರಾ ಫೋನ್ ನಲ್ಲಿ ಯಾರಿಗಾದರೂ ಕರೆ ಮಾಡಲು ಕಾರಣವೇನು ಅವರು ಬೇಸರಗೊಂಡಾಗ ಯಾರಿಗಾದರೂ ಫೋನ್ ಕರೆ ಮಾಡುತ್ತಾರೆ ಎಂದು ಜನರು ನನಗೆ ಹೇಳುತ್ತಾರೆ ಅವರಿಗೆ ಬೇಸರವಾಗಿದೆ ಮತ್ತು ನಂತರ ಅವರು ಯಾರೊಂದಿಗಾದರೂ ಮಾತನಾಡಲು ಬಯಸುತ್ತಾರೆ ಸುತ್ತಮುತ್ತ ಯಾರೂ ಇಲ್ಲ ಆದ್ದರಿಂದ ಸಮಯವನ್ನು ಕಳೆಯಲು ಅವರು ಯಾರಿಗಾದರೂ ಕರೆ ಮಾಡುತ್ತಾರೆ ಅವರು ಕೇವಲ ಚಾಟ್ ಮಾಡುತ್ತಾರೆ ಸಂವಹನದ ಒಂದು ಮುಖ್ಯ ಉದ್ದೇಶವೆಂದರೆ ಕೇವಲ ವಿಚಾರಗಳನ್ನು ಹಂಚಿಕೊಳ್ಳುವುದು ಕೇವಲ ಯಾರೊಂದಿಗಾದರೂ ಸಂವಹನ ನಡೆಸುವ ಸಂಪೂರ್ಣ ಸಂತೋಷ ವನ್ನು ಆನಂದಿಸುವುದು ಆ ಕಾರಣಕ್ಕಾಗಿ ದೂರವಾಣಿಯನ್ನು ಬಳಸಿದರೆ ನೀವು ಬೇಸರವನ್ನು ಕೊಲ್ಲುತ್ತೀರಿ ನೀವು ಆನಂದಿಸುತ್ತೀರಿ ಆದ್ದರಿಂದ ನೀವು ಇಷ್ಟಪಡುವ ಯಾರೊಂದಿಗಾದರೂ ಹಂಚಿಕೊಂಡ ನಂತರ ನೀವು ಉತ್ತಮವಾಗಿರಬಹುದು ಜನರು ಕುತೂಹಲಕ್ಕಾಗಿ ದೂರವಾಣಿಯನ್ನೂ ಬಳಸುತ್ತಾರೆ ಆದ್ದರಿಂದ ನೀವು ಇದನ್ನು ಏಕೆ ಬಳಸುತ್ತೀರಿ ಎಂಬುದನ್ನು ನೀವು ಕಂಡುಕೊಳ್ಳುತ್ತೀರಿ ನೀವು ಅದನ್ನು ಕೇವಲ ಕುತೂಹಲಕ್ಕಾಗಿ ಬಳಸುತ್ತೀರಾ ಉದಾಹರಣೆಗೆ ಯಾರಾದರೂ ಏನು ಮಾಡುತ್ತಿದ್ದಾರೆ ಎಂಬುದನ್ನು ಕಂಡುಕೊಳ್ಳಲು ಕೆಲವೊಮ್ಮೆ ವ್ಯಕ್ತಿಗೆ ಸಹಾಯ ಮಾಡುವ ಕುತೂಹಲದಿಂದ ಅಥವಾ ವ್ಯಕ್ತಿಗೆ ಹಾನಿಯುಂಟುಮಾಡುವ ದೃಷ್ಟಿಯಿಂದಲೂ ಸಹ ಬಳಸುತ್ತೀರ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ನೀವು ಸಂಪೂರ್ಣ ತಯಾರಿ ಮಾಡಿಕೊಂಡಿದ್ದರೆ ಅಥವಾ ನಾಳೆ ಒಂದು ಪರೀಕ್ಷೆಗೆ ನೀವು ತುಂಬಾ ತಯಾರಿ ಮಾಡಿಕೊಂಡಿರುತ್ತೀರಿ ಆದ್ದರಿಂದ ನೀವು ಕರೆಮಾಡಿ ತಯಾರಿ ನಡೆಸುತ್ತಿರುವ ನಿಮ್ಮ ಸ್ನೇಹಿತನನ್ನು ನೀವು ಹಾಳುಮಾಡಲು ಬಯಸುತ್ತೀರಿ ಮತ್ತು ನಂತರ ಅನಗತ್ಯವಾಗಿ ಮಾಹಿತಿ ನೀಡಿ ಅವನಲ್ಲಿ ಆಸಕ್ತಿ ಹುಟ್ಟಿಸಿದರೆ ವ್ಯಕ್ತಿಯು ಅದರಿಂದ ವಿಚಲಿತನಾಗುತ್ತಾನೆ ಅಥವಾ ನೀವು ನಿಜವಾಗಿಯೂ ಕರೆ ಮಾಡಿ ನಂತರ ಕೆಲವು ಪ್ರಮುಖ ಮಾಹಿತಿಯನ್ನು ಹಂಚಿಕೊಳ್ಳುತ್ತೀರ ಆದ್ದರಿಂದ ಕುತೂಹಲದಿಂದ ನೀವು ಯಾರಿಗಾದರೂ ಕರೆ ಮಾಡುತ್ತೀರಿ ನೀವು ಫೋನ್ ನಲ್ಲಿ ಕೇವಲ ನಿಮ್ಮ ಅಭದ್ರತೆ ನಿಮ್ಮ ಸ್ವಂತ ಮೂಲಭೂತ ಅಭದ್ರತೆಯಿಂದಾಗಿ ಕರೆ ಮಾಡುತ್ತೀರಿ ಎರಡು ದೃಷ್ಟಿಯಲ್ಲಿ ಆದರೆ ಉದಾಹರಣೆಗೆ ಸ್ನೇಹಿತರ ನಡುವೆ ಪ್ರೇಮಿಗಳ ನಡುವೆ ತುಂಬಾ ಹತ್ತಿರವಿರುವ ದಂಪತಿಗಳ ನಡುವೆ ಜನರು ಗೊಂದಲಕ್ಕೊಳಗಾಗುತ್ತಾರೆ ಆದ್ದರಿಂದ ನಾವು ಹೆಂಡತಿಯನ್ನು ತಬ್ಬಿಕೊಳ್ಳುತ್ತೇವೆ ಎಂದು ಹೇಳುತ್ತೇವೆ ಆದರೆ ನಮ್ಮಲ್ಲಿ ಅನುಮಾನಾಸ್ಪದ ಗಂಡನಿದ್ದಾನೆ ಆದ್ದರಿಂದ ಇಬ್ಬರೂ ಒಬ್ಬರನೊಬ್ಬರು ಪರಿಶೀಲಿಸಲು ಮಾತ್ರ ಇನ್ನೊಬ್ಬ ವ್ಯಕ್ತಿಗೆ ಕರೆ ಮಾಡುವ ಮೂಲಕ ಆಗಾಗ್ಗೆ ಆ ವ್ಯಕ್ತಿ ಎಲ್ಲಿದ್ದಾನೆ ಅವನು ಏನು ಮಾಡುತ್ತಿದ್ದಾನೆ ಅವನು ಅಥವಾ ಅವಳು ಯಾರಿಗೆ ಕರೆ ಮಾಡುತ್ತಿದ್ದಾರೆ ಎಂದೆಲ್ಲ ಪರೀಕ್ಷಿಸಿ ಧೃಡೀಕರಿಸಿಕೊಳ್ಳುತ್ತಾರೆ ಆದ್ದರಿಂದ ಒಮ್ಮೆ ಭದ್ರತೆಯನ್ನು ಹೊಂದಿದ್ದರೆ ಇನ್ನೊಬ್ಬ ವ್ಯಕ್ತಿಯು ಅದನ್ನು ಇನ್ನೊಬ್ಬರ ಮೇಲೆ ಹೇರುತ್ತಾನೆ ಮತ್ತು ನಂತರ ನೀವು ಈ ಸಾಧನವನ್ನು ಬಳಸಿಕೊಂಡು ನೀವು ಯಾವ ರೀತಿಯ ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುದನ್ನು ನೋಡಿ ಮಾಹಿತಿಯನ್ನು ರವಾನಿಸುವುದು ನೀವು ಯಾರಿಗಾದರೂ ಕರೆ ಮಾಡಲು ಮತ್ತೊಂದು ಕಾರಣವಾಗಿದೆ ಇದು ಉತ್ತಮ ಮಾಹಿತಿಯಾಗಿರಬಹುದು ಅದು ಕೆಟ್ಟದ್ದಾಗಿರಬಹುದು ಅಥವಾ ಕೆಲವು ದೂರವಾಣಿ ಸಂಖ್ಯೆಯನ್ನು ನೀಡುವ ಸರಳ ಮಾಹಿತಿಯಾಗಿರಬಹುದು ಆದ್ದರಿಂದ ಉದ್ಯೋಗದ ಬಗ್ಗೆ ಕೆಲವು ವಿವರಗಳನ್ನು ನೀಡುವುದು ಜಾಹೀರಾತಿನ ಬಗ್ಗೆ ಕೆಲವು ಮಾಹಿತಿ ಬಂದಿದೆ ಮತ್ತು ಹೀಗೆ ಎಂದು ಹಂಚಿಕೊಳ್ಳುವುದು ಆದ್ದರಿಂದ ಮಾಹಿತಿಯನ್ನು ರವಾನಿಸಲು ಸಹ ನೀವು ಯಾರಿಗಾದರೂ ಕರೆ ಮಾಡುತ್ತೀರಿ ಒಳ್ಳೆಯ ಸುದ್ದಿ ಹಂಚಿಕೊಳ್ಳಲು ನೀವು ಕರೆ ಮಾಡುತ್ತೀರಿ ನೀವು ಒಬ್ಬ ವ್ಯಕ್ತಿಗೆ ಕರೆ ಮಾಡಿ ನಂತರ ಅದನ್ನು ಹಂಚಿಕೊಳ್ಳುವ ಒಂದು ಪ್ರಮುಖ ವಿಷಯ ಇದಾಗಿದೆ ನೀವು ಘಟನೆಗಳು ಭೇಟಿಗಳ ಬಗ್ಗೆಯೂ ಜನರಿಗೆ ತಿಳಿಸುತ್ತೀರಿ ಆದ್ದರಿಂದ ನೀವು ಯಾರಿಗಾದರೂ ಕರೆ ಮಾಡಿ ಇದು ಈ ದಿನ ಈ ಸಮಯದಲ್ಲಿ ಪ್ರಾರಂಭವಾಗಲಿದೆ ಅದನ್ನು ಮಿಸ್ ಮಾಡಿಕೊಳ್ಳಬೇಡಿ ಎಂದು ಹೇಳುತ್ತೀರಿ ಆದ್ದರಿಂದ ನೀವು ಅಪಾಯಿಂಟ್ಮೆಂಟ್ ಬಗ್ಗೆ ಭೇಟಿಯ ಬಗ್ಗೆ ಯಾರಿಗಾದರೂ ನೆನಪಿಸುತ್ತೀರಿ ಕೆಟ್ಟ ಸುದ್ದಿ ನೀಡಲು ನೀವು ಯಾರಿಗಾದರೂ ಕರೆ ಮಾಡುತ್ತೀರಿ ಮುಂದಿನದರಲ್ಲಿ ನೀವು ಇದನ್ನು ಹೇಗೆ ಮಾಡಬಹುದು ಎಂಬುದನ್ನು ನಾವು ನೋಡುತ್ತೇವೆ ಆದರೆ ಈಗ ನಾನು ಇವುಗಳ ಬಗ್ಗೆ ನೀವು ಯೋಚಿಸಬೇಕು ಎಂದು ಬಯಸುತ್ತೇನೆ ನೀವು ಯಾರಿಗಾದರೂ ಫೋನ್ ನಲ್ಲಿ ಏಕೆ ಕರೆ ಮಾಡುತ್ತೀರಿ ಕೆಲವೊಮ್ಮೆ ಕೆಟ್ಟ ಸುದ್ದಿ ನೀಡಲು ಕೆಲವೊಮ್ಮೆ ಅದು ಕೇವಲ ಆಲೋಚನೆಗಳನ್ನು ಚರ್ಚಿಸಲು ನೀವು ಒಟ್ಟಿಗೆ ಅಧ್ಯಯನ ಮಾಡುತ್ತೀರಿ ಒಟ್ಟಿಗೆ ಸಂಶೋಧನೆ ಮಾಡುತ್ತೀರಿ ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಲೇ ಇರಿ ನೀವು ಅದರ ಬಗ್ಗೆ ಚರ್ಚಿಸುತ್ತೀರಿ ಮತ್ತು ನಂತರ ನೀವು ದೀರ್ಘಕಾಲ ಮಾತನಾಡುತ್ತೀರಿ ಕೆಲವೊಮ್ಮೆ ನೀವು ಕೇವಲ ಕಚೇರಿಯ ವಾಡಿಕೆಯ ವ್ಯವಹಾರದ ವಿಷಯಕ್ಕಾಗಿ ಒಬ್ಬ ವ್ಯಕ್ತಿಗೆ ಕರೆ ಮಾಡುತ್ತೀರಿ ಯಾರಿಗಾದರೂ ಕಡತವನ್ನು ಎಲ್ಲಿ ಇರಿಸಲಾಗಿದೆ ಎಂದು ಹೇಳುತ್ತೀರಿ ಕಡತವನ್ನು ತರಲು ಯಾರಿಗಾದರೂ ಹೇಳುವುದು ಡೌನ್ಲೋಡ್ ಮಾಡಲು ಯಾರಿಗಾದರೂ ಹೇಳುವುದು ಆದ್ದರಿಂದ ವಾಡಿಕೆಯ ವಿಷಯಗಳಿಗೆ ಯಾರಿಗಾದರೂ ಕರೆ ಮಾಡುತ್ತೀರಿ ಕೆಲವೊಮ್ಮೆ ನೀವು ಸಹಾಯಕ್ಕಾಗಿ ಕರೆ ಮಾಡಲು ದೂರವಾಣಿಯನ್ನು ಬಳಸುತ್ತೀರಿ ಆದ್ದರಿಂದ ನಿಮ್ಮ ಹತ್ತಿರದ ಪ್ರದೇಶದಲ್ಲಿ ಕಳ್ಳನಂತೆ ಯಾರಾದರೂ ಅಲೆದಾಡುತ್ತಿರುವುದನ್ನು ನೀವು ಕಾಣಬಹುದು ನೀವು ಭದ್ರತಾ ವ್ಯಕ್ತಿಯನ್ನು ಎಚ್ಚರಿಸಲು ಬಯಸುತ್ತೀರಿ ನೀವು ಪೊಲೀಸರಿಗೆ ಕರೆ ಮಾಡಲು ಬಯಸುತ್ತೀರಿ ಆದ್ದರಿಂದ ಜಗಳವಿದೆ ಯಾರೋ ಒಬ್ಬರನ್ನೊಬ್ಬರು ಹೊಡೆಯುತ್ತಿದ್ದಾರೆ ನಿಧಾನವಾಗಿ ಇದು ಒಂದು ರೀತಿಯ ಕೋಮು ಗಲಭೆಯಾಗಬಹುದು ಆದ್ದರಿಂದ ನೀವು ಹೆದರುತ್ತೀರಿ ನೀವು ಪೊಲೀಸರಿಗೆ ಕರೆ ಮಾಡುತ್ತೀರಿ ನೀವು ಸಹಾಯಕ್ಕಾಗಿ ಕರೆ ಮಾಡುತ್ತೀರಿ ನೀವು ಫೋನ್ ಮಾಡುತ್ತೀರಿ ಯಾರೋ ರಸ್ತೆಯಲ್ಲಿ ಮಲಗಿದ್ದಾರೆ ಆದ್ದರಿಂದ ಬಹುಶಃ ಇದು ಭಯಾನಕ ಅಪಘಾತವಾಗಿದೆ ಆದ್ದರಿಂದ ನೀವು ಆಂಬುಲೆನ್ಸ್ ಗೆ ಕರೆ ಮಾಡಲು ಬಯಸುತ್ತೀರಿ ಆದ್ದರಿಂದ ನೀವು ಸಹಾಯಕ್ಕಾಗಿ ಕರೆ ಮಾಡುತ್ತೀರಿ ಸಹಾಯಕ್ಕಾಗಿ ಕರೆ ಮಾಡಲು ನೀವು ದೂರವಾಣಿಯನ್ನು ಬಳಸುತ್ತೀರಿ ಟಿಕೆಟ್ ಗಳನ್ನ ಕಾಯ್ದಿರಿಸುವುದು ಆಹಾರ ಪದಾರ್ಥಗಳನ್ನು ಆರ್ಡರ್ ಮಾಡುವುದು ಮುಂತಾದ ಸೇವೆಗಳಿಗಾಗಿ ಕರೆ ಮಾಡಲು ನೀವು ದೂರವಾಣಿಯನ್ನು ಬಳಸುತ್ತೀರಿ ಹಾಗಾದರೆ ಯಾರಿಗಾದರೂ ಫೋನ್ ನಲ್ಲಿ ಏಕೆ ಕರೆ ಮಾಡುತ್ತೀರಿ ಮತ್ತು ನೀವು ಯಾವಾಗ ಫೋನ್ ಬಳಸುತ್ತೀರಿ ನೀವು ಮಾಡುವ ಕರೆಗಳು ಮತ್ತು ನೀವು ಆ ಕರೆಗಳನ್ನು ಮಾಡುವ ವಿಧಾನ ನೀವು ಯಾರೆಂದು ಅವರು ತಿಳಿಸುತ್ತವೆ ಆದ್ದರಿಂದ ನೀವು ಮಾಡುವ ವಿಧಾನ ಮತ್ತು ನೀವು ಇದನ್ನು ಏಕೆ ಮಾಡುತ್ತೀರಿ ಎಂಬುದರ ಬಗ್ಗೆ ಯೋಚಿಸಿ ನೀವು ಫೋನ್ ನಲ್ಲಿ ಯಾರಿಂದ ತಪ್ಪಿಸಿಕೊಳ್ಳುತ್ತೀರಿ ಮತ್ತು ಏಕೆ ಎಂಬುದರ ಬಗ್ಗೆಯೂ ನೀವು ಯೋಚಿಸುತ್ತಲೇ ಇರುತ್ತೀರಿ ನೀವು ಕರೆ ಮಾಡಲು ಬಯಸದಿದ್ದರೆ ನೀವು ಕರೆ ಮಾಡುವುದನ್ನು ಏಕೆ ತಪ್ಪಿಸಬಾರದು ಮತ್ತು ನಂತರ ನೀವು ಯಾರಿಂದಲಾದರೂ ತಪ್ಪಿಸಿಕೊಳ್ಳುತ್ತಿದ್ದರೆ ನೀವು ಫೋನ್ ನಲ್ಲಿ ಕರೆ ಮಾಡುವುದನ್ನು ಯಾವ ವ್ಯಕ್ತಿಗಾಗಿ ತಪ್ಪಿಸಿಕೊಳ್ಳುತ್ತೀರಿ ಅದು ಸಾಲ ನೀಡಿದ ವ್ಯಕ್ತಿಯೇ ನಿಮಗೆ ಹಣವನ್ನು ನೀಡಿದ ಸಾಲದಾತ ಮತ್ತು ನಂತರ ನೀವು ಬಾಕಿ ಪಾವತಿಸಲು ಸಾಧ್ಯವಾಗದ ಕಾರಣ ಕರೆ ಮಾಡಲು ಬಯಸುವುದೇ ಇಲ್ಲ ನಿಮ್ಮ ಶತ್ರು ಕರೆ ಮಾಡುತ್ತಿದ್ದಾನೆಯೇ ಮತ್ತು ನಂತರ ನೀವು ಆ ಫೋನ್ ಅನ್ನು ತಪ್ಪಿಸಲು ಬಯಸುತ್ತೀರಾ ನೀವು ಮನೆಯಿಂದ ಹೊರಗಿದ್ದೀರಿ ಅಥವಾ ಕಚೇರಿಯಿಂದ ಹೊರಗಿದ್ದೀರಿ ಎಂದು ಯಾರಿಗಾದರೂ ಹೇಳಲು ಬಯಸುವಿರಾ ನೀವು ಲಭ್ಯವಿಲ್ಲ ಎಂದು ಸುಳ್ಳು ಹೇಳಲು ಬಯಸುತ್ತೀರಾ ನಿಮ್ಮ ನೆರೆಹೊರೆಯವರೊಂದಿಗೆ ನಿಮಗೆ ಉತ್ತಮ ಸಂಬಂಧವಿಲ್ಲವೇ ಮತ್ತು ಆ ವ್ಯಕ್ತಿಯು ನಿಮ್ಮ ಮರವು ಇನ್ನೊಬ್ಬ ವ್ಯಕ್ತಿಯ ಕಾಂಪೌಂಡ್ಗೆ ಬೆಳೆದಿದೆ ಮತ್ತು ನಂತರ ಎಲೆಗಳು ಬೀಳುತ್ತಿವೆ ಎಂದು ದೂರು ನೀಡಲು ಕರೆ ಮಾಡುತ್ತಿದ್ದಾರೆ ನಂತರ ನೀವು ಅದರ ಬಗ್ಗೆ ಏನು ಮಾಡುತ್ತಿಲ ಅಥವಾ ಆ ರೀತಿಯ ಯಾವುದೇ ದೂರನ್ನು ಮಾಡುತ್ತಿಲ್ಲವೇ ನೀವು ತಪ್ಪಿಸಲು ಬಯಸುವ ನೆರೆಹೊರೆ ಯವರೇ ಅಥವಾ ನೀವು ಕೆಲವು ದುಷ್ಕೃತ್ಯಗಳನ್ನು ಮಾಡಿದ್ದೀರಾ ಮತ್ತು ನಂತರ ನಿಮಗೆ ಪೊಲೀಸರ ಬಗ್ಗೆ ಭಯವಿದೆಯೇ ಆದ್ದರಿಂದ ನೀವು ಪೊಲೀಸರಿಂದ ಯಾವುದೇ ಕರೆಯನ್ನು ತಪ್ಪಿಸಲು ಬಯಸುತ್ತೀರಾ ನೀವು ಕೆಲವು ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ ತಪ್ಪಾಗಿ ಸಿಲುಕಿಸಲಾದ ಭ್ರಷ್ಟಾಚಾರದ ಪ್ರಕರಣವಾಗಿರಬಹುದು ಹಾಗಾದರೆ ನಿಮಗೆ ತನಿಖಾಧಿಕಾರಿಯ ಬಗ್ಗೆ ಭಯವಿದೆಯೇ ನೀವು ಕೇವಲ ನಿಮ್ಮ ಬಾಸ್ ಗೆ ಹೆದರುತ್ತೀರಿ ಮತ್ತು ನಂತರ ನೀವು ಫೋನ್ ನಲ್ಲಿ ಅವರಿಂದ ತಪ್ಪಿಸಿಕೊಳ್ಳಲು ಬಯಸುತ್ತೀರಿ ಏಕೆಂದರೆ ನೀವು ಎಲ್ಲೇ ಇದ್ದರೂ ನಿಮ್ಮ ಬಾಸ್ ಗೆ ಕರೆ ಮಾಡಲು ಬಯಸುವುದಿಲ್ಲ ನೀವು ನಿಮ್ಮ ಹೆಂಡತಿ ಅಥವಾ ಸಂಬಂಧಿಕರು ಅಥವಾ ಸಹೋದ್ಯೋಗಿಗಳಿಂದ ದೂರವಾಣಿ ಕರೆಗಳನ್ನು ತಪ್ಪಿಸುತ್ತಿದ್ದೀರಾ ನಮ್ಮಲ್ಲಿ ಹೆಚ್ಚಿನವರು ಮಾಡುವ ಹಾಗೆ ಮಾರಾಟಗಾರರಿಂದ ಬರುವ ದೂರವಾಣಿ ಕರೆಗಳನ್ನು ನೀವು ತಪ್ಪಿಸುತ್ತೀರಾ ನಾವು ಸಹ ಮಾರಾಟಗಾರರ ಕರೆಗಳನ್ನು ನಿರ್ಬಂಧಿಸಲು ಪ್ರಯತ್ನಿಸುತ್ತೇವೆ ಏಕೆಂದರೆ ಅವರು ಜಾಹೀರಾತು ವಸ್ತುಗಳ ಬಗ್ಗೆ ಅಂದರೆ ನಮಗೆ ಇಷ್ಟವಿಲ್ಲದೆ ನಿರ್ಬಂಧಿಸುತ್ತೇವೆ ಆದರೆ ಆ ಕರೆಗಳನ್ನು ಸ್ವೀಕರಿಸಲು ಇಷ್ಟಪಡುವ ಜನರೂ ಇದ್ದಾರೆ ಅವರು ಅದನ್ನು ತಾಳ್ಮೆಯಿಂದ ಕೇಳುತ್ತಾರೆ ಮತ್ತು ನಂತರ ಯಾವ ವಸ್ತುಗಳನ್ನು ಖರೀದಿಸಬೇಕೆಂದು ನಿರ್ಧರಿಸುತ್ತಾರೆ ನೀವು ಕಕ್ಷಿಗಾರರ ಕರೆಗಳನ್ನು ತಪ್ಪಿಸುತ್ತಿದ್ದೀರಾ ನೀವು ಗ್ರಾಹಕರ ಕರೆಗಳನ್ನು ತಪ್ಪಿಸುತ್ತಿದ್ದೀರಾ ನೀವು ಸ್ವಲ್ಪ ಚಿಂತಿತರಾಗಿರಬಹುದು ಏಕೆಂದರೆ ಗ್ರಾಹಕರು ಬಂದು ನಂತರ ದೂರನ್ನು ಕೆಲವು ಸೇವೆಗಳನ್ನು ಮಾಡಲಾಗಿಲ್ಲ ಎಂದು ನೀಡಬಹುದು ಅಥವಾ ಗ್ರಾಹಕರು ಕೋಪಗೊಳ್ಳಬಹುದು ಮತ್ತೊಮ್ಮೆ ನೀವು ಅದನ್ನು ಈ ಕೋನದಿಂದ ಈ ಗ್ರಹಿಕೆಯಿಂದ ನೋಡಿದರೆ ನಿಮಗೆ ಅರ್ಥವಾಗುವುದೇನೆಂದರೆ ನೀವು ತಪ್ಪಿಸುವ ಕರೆಗಳು ಮತ್ತು ನೀವು ಅವುಗಳನ್ನು ತಪ್ಪಿಸುವ ವಿಧಾನ ನೀವು ಅದನ್ನು ಯಾರಿಗಾದರೂ ಹೇಳಲು ಬಳಸುವುದು ಅಥವಾ ನೀವು ಮಿಸ್ಡ್ ಕರೆಗಳನ್ನು ನೋಡುವುದು ನಂತರ ನೀವು ಅವುಗಳಿಗೆ ಕೊಡದಿರುವುದು ಇವೆಲ್ಲವೂ ನೀವು ಯಾರೆಂಬುದನ್ನು ನಿರ್ಧರಿಸುತ್ತವೆ ಈ ಪ್ರಶ್ನೆಗಳ ಬಗ್ಗೆ ಯೋಚಿಸಿ ಮತ್ತು ನೀವು ಅವುಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದನ್ನು ನೋಡಿ ತದನಂತರ ನೀವು ಯಾರೊಂದಿಗೆ ಫೋನ್ ನಲ್ಲಿ ಮಾತನಾಡಲು ಬಯಸುತ್ತೀರಿ ಈ ಮೂರನೇ ಗುಂಪಿನ ಪ್ರಶ್ನೆಗಳ ಬಗ್ಗೆ ನೀವು ಯೋಚಿಸಬೇಕೆಂದು ನಾನು ಬಯಸುತ್ತೇನೆ ನೀವು ಯಾರೊಂದಿಗಾದರೂ ಮಾತನಾಡಬೇಕಾದರೆ ಮತ್ತು ಯಾರೊಂದಿಗಾದರೂ ಮಾತನಾಡಲು ಬಯಸಿದರೆ ಐನ್ ಸ್ಟೀನ್ ರವರು ಯಾವಾಗಲೂ ಹೇಳುವಂತೆ ಸಮಯವು ಸಾಪೇಕ್ಷವಾಗಿದೆ ಆದ್ದರಿಂದ ನೀವು ಮಾತನಾಡಲು ಬಯಸುವ ಯಾರೊಂದಿಗಾದರೂ ಮಾತನಾಡಲು ಆಸೆಪಡುವ ನೀವು ಅವರೊಂದಿಗೆ ನೀವು 3 ಗಂಟೆಗಳ ಕಾಲ ಮಾತನಾಡಿದರೆ ಅದು 3 ನಿಮಿಷಗಳಂತೆ ಹಾದುಹೋಗುತ್ತದೆ ಆದರೆ ಅದು ಬಾಸ್ ಅಥವಾ ನೀವು ಯಾರನ್ನು ಮಾತನಾಡುವವರು ಎಂದು ಪರಿಗಣಿಸುತ್ತೀರಿ ಯಾರನ್ನು ಮಾತನಾಡಲು ನೀವು ಬಯಸುವುದಿಲ್ಲವೋ ಅವಾಗ 3 ನಿಮಿಷಗಳು 3 ಗಂಟೆಗಳಾಗಿರುತ್ತವೆ ಹಾಗಾದರೆ ನೀವು ಮಾತನಾಡಲು ಎಂದಿಗೂ ಹಿಂಜರಿಯದ ಈ ವ್ಯಕ್ತಿ ಯಾರು ಅವರು ಸಹಪಾಠಿನಾ ಮತ್ತು ಸ್ನೇಹಿತರ ನಡುವೆ ಶಾಲಾ ಸಹಪಾಠಿ ಅಥವಾ ಆಪ್ತ ಸ್ನೇಹಿತ ಅಥವಾ ಹೊಸ ಸ್ನೇಹಿತ ನೀವು ಯಾವ ಸ್ನೇಹಿತರೊಂದಿಗೆ ಮಾತನಾಡಲು ಆಸಕ್ತಿ ಇದೆಯೇ ಅವರು ಪ್ರೇಮಿಯೋ ಅಥವಾ ನಿಮ್ಮ ಗುರುವೋ ಅವರು ನಿಮ್ಮ ಉದ್ಯೋಗದಾತರಾ ನಾವು ಬಾಸ್ ಅನ್ನು ಒಂದು ರೀತಿಯ ಭಯಾನಕ ವ್ಯಕ್ತಿ ಎಂದು ಪರಿಗಣಿಸಿದ್ದರೂ ತುಂಬಾ ಸಲ ತಮ್ಮ ಉದ್ಯೋಗಿಗಳಿಗೆ ತಮ್ಮ ಸಾಮರ್ಥ್ಯವನ್ನು ಅರಿತುಕೊಳ್ಳುವಂತೆ ಅನುಕೂಲ ಮಾಡಿಕೊಡುವ ಹಿತಚಿಂತಕ ಉದ್ಯೋಗದಾತರು ಇದ್ದಾರೆ ಆದ್ದರಿಂದ ಅನೇಕ ಉದ್ಯೋಗದಾತರಿದ್ದಾರೆ ಅನೇಕ ಜನರು ವಾಸ್ತವವಾಗಿ ಒಂದು ರೀತಿಯ ಸಾಮರಸ್ಯವನ್ನು ಸುತ್ತಮುತ್ತಲು ಸೃಷ್ಟಿಸುತ್ತಾರೆ ಅವಾಗ ಕಾರ್ಮಿಕರು ಸಹ ಉದ್ಯೋಗದಾತರೊಂದಿಗೆ ಮಾತನಾಡಲು ಬಯಸುತ್ತಾರೆ ಆದ್ದರಿಂದ ನೀವು ನಿಮ್ಮ ಮೇಲಧಿಕಾರಿಯೊಂದಿಗೆ ಮಾತನಾಡಲು ಮತ್ತು ನಂತರ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ಬಯಸುತ್ತೀರಾ ತುಂಬಾ ಸಹಾನುಭೂತಿಯುಳ್ಳ ಮತ್ತು ನಂತರ ಮನೆಯ ಎಲ್ಲಾ ಸಮಸ್ಯೆಗಳನ್ನೂ ತಿಳಿದಿರುವ ಮೇಲಧಿಕಾರಿಗಳು ಕಾರ್ಮಿಕರಿಗೆ ಒತ್ತಡವನ್ನು ಉಂಟುಮಾಡುವ ವಿಷಯಗಳು ಗೊತ್ತಿರುವವರು ಇದ್ದಾರೆ ಮತ್ತು ಅವರು ಅದನ್ನು ಬಗೆಹರಿಸಲು ಒಳ್ಳೆಯ ಮಾರ್ಗವನ್ನು ಹೇಳುತ್ತಾರೆ ನೀವು ನಿಮ್ಮ ವೈದ್ಯರೊಂದಿಗೆ ಮಾತನಾಡಲು ಕೆಲವು ಸಮಸ್ಯೆಗಳನ್ನು ಹಂಚಿಕೊಳ್ಳಲು ಮತ್ತು ಕೆಲವು ಸಲಹೆಗಳನ್ನು ಪಡೆಯಲು ಕಾಯುತ್ತಿದ್ದೀರಾ ನಿಮಗೆ ಸಹಾಯ ಮಾಡಲು ಯಾವಾಗಲೂ ಪ್ರಯತ್ನಿಸುತ್ತಿರುವ ನಿಮ್ಮ ಮಾರ್ಗದರ್ಶಕರೊಂದಿಗೆ ಮಾತನಾಡಲು ನೀವು ನಿಮ್ಮನ್ನು ತಿದ್ದಿಕೊಳ್ಳಲು ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುವ ನಿಮ್ಮ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸಹಾಯ ಮಾಡುವ ಅಥವಾ ಯಾರಾದರೂ ಒಳ್ಳೆಯದನ್ನು ಬಯಸುವವರೊಂದಿಗೆ ಒಳ್ಳೆಯ ಸುದ್ದಿಗಳನ್ನು ಹಂಚಿಕೊಳ್ಳಲು ಬಯಸುತ್ತೀರಿ ಮತ್ತು ನಂತರ ಹೆಚ್ಚಿನ ಸಲಹೆಯನ್ನು ಪಡೆಯಲು ಇಚ್ಛೆ ಪಡುವಿರಾ ನೀವು ಪ್ರೇರಣೆ ನೀಡುವವರೊಂದಿಗೆ ಮಾತನಾಡಲು ಆಸಕ್ತಿ ಹೊಂದಿದ್ದೀರಾ ಆ ವ್ಯಕ್ತಿಗೆ ಅವನು ಅಥವಾ ಅವಳು ನಿಮಗೆ ಸ್ಫೂರ್ತಿ ನೀಡುತ್ತಿದ್ದಾರೆಂದು ತಿಳಿದಿರಬಹುದು ಅಥವಾ ತಿಳಿದಿಲ್ಲದಿರಬಹುದು ಆದರೆ ನೀವು ವ್ಯಕ್ತಿಯೊಂದಿಗೆ ಮಾತನಾಡಲು ಇಷ್ಟಪಡುತ್ತೀರಿ ನೀವು ವೈದ್ಯರಂತೆ ಅಥವಾ ಯಾವುದಾದರೂ ಉನ್ನತ ಸ್ಥಾನದಲ್ಲಿದ್ದರೆ ನಿಮ್ಮ ರೋಗಿಯೊಂದಿಗೆ ನೀವು ಮಾತನಾಡಲು ಮತ್ತು ನಂತರ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲು ಬಯಸುವಿರಾ ಅಥವಾ ನೀವು ಶಿಕ್ಷಕರಾಗಿದ್ದರೆ ಅಥವಾ ಶಿಕ್ಷಣದ ಹಾದಿಯಲ್ಲಿರುವವರಾಗಿದ್ದರೆ ನಿಮ್ಮ ಸಹಾಯದ ಅಗತ್ಯವಿರುವ ವಿದ್ಯಾರ್ಥಿಯೊಂದಿಗೆ ಮಾತನಾಡಲು ಬಯಸುತ್ತೀರಾ ನೀವು ಕೇವಲ ಜ್ಯೋತಿಷಿಗಳೊಂದಿಗೆ ಮಾತನಾಡಲು ಬಯಸುತ್ತೀರಾ ಅನೇಕ ಜನರು ಜ್ಯೋತಿಷಿಯೊಂದಿಗೆ ಮಾತನಾಡುತ್ತಾ ತಮ್ಮ ದಿನವನ್ನು ಪ್ರಾರಂಭಿಸಲು ಬಯಸುತ್ತಾರೆ ಅಥವಾ ಮನೆಯಲ್ಲಿ ಸಂತೋಷದ ಅಥವಾ ಕೆಟ್ಟ ಘಟನೆ ಸಂಭವಿಸಿದರೆ ಅವರು ಜ್ಯೋತಿಷಿಗಳೊಂದಿಗೆ ಮಾತನಾಡಲು ಬಯಸುತ್ತಾರೆ ಅಥವಾ ನೀವು ಕೇವಲ ಅಪರಿಚಿತರೊಂದಿಗೆ ಮಾತನಾಡಲು ಆಸಕ್ತಿ ಹೊಂದಿದ್ದೀರಾ ಆದ್ದರಿಂದ ಇಂದು ಜನರು ತಮಗೆ ತಿಳಿದಿಲ್ಲದ ಯಾರಿಗಾದರೂ ಕರೆ ಮಾಡಲು ಸಹ ಆಸಕ್ತಿ ಹೊಂದಿದ್ದಾರೆ ಅವರು ಕೇವಲ ಸಂಬಂಧಗಳನ್ನು ಬೆಳೆಸಲು ಬಯಸುತ್ತಾರೆ ಅವರು ಕೆಲವು ಸಂಖ್ಯೆಗಳನ್ನು ಆಯ್ಕೆ ಮಾಡುತ್ತಾರೆ ಯಾದೃಚ್ಛಿಕವಾಗಿ ಅವರು ಕರೆ ಮಾಡುತ್ತಾರೆ ಅವರು ಸರಿಯಾದ ಸಂಬಂಧಗಳನ್ನು ಸಹ ತಪ್ಪು ಕರೆಗಳೊಂದಿಗೆ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ನೀವು ಅಪರಿಚಿತರಿಗೆ ಕರೆ ಮಾಡುವ ಮೂಲಕ ಅವಕಾಶವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಾ ಒಟ್ಟಾರೆಯಾಗಿ ನೀವು ಮಾತನಾಡಲು ಬಯಸುವ ಜನರು ಮತ್ತು ನೀವು ಅವರೊಂದಿಗೆ ಮಾತನಾಡುವ ರೀತಿ ನೀವು ಯಾರೆಂದು ಹೇಳುತ್ತದೆ ಆದ್ದರಿಂದ ಈ ಪ್ರಶ್ನೆಗಳ ಬಗ್ಗೆ ಯೋಚಿಸಿ ನೀವು ಮಾತನಾಡಲು ಬಯಸುವ ನಿಮ್ಮ ನೆಚ್ಚಿನವರು ಯಾರು ಈಗ ಫೋನ್ ಕರೆಗಳು ಏಕೆ ಮುಖ್ಯವಾಗಿವೆ ಎಂಬುದನ್ನು ನೋಡೋಣ ನಾನು ಅದರ ಬಗ್ಗೆ ಯೋಚಿಸುತ್ತಿದ್ದಾಗ ಬಹಳ ಆಸಕ್ತಿದಾಯಕ ಮತ್ತು ವಿರೋಧಾಭಾಸದ ಕಾರಣಗಳಿವೆ ಎಂದು ನಾನು ಅರಿತುಕೊಂಡೆ ಈಗ ವಿರೋಧಾಭಾಸದ ಕಾರಣಗಳು ಅಂದರೆ ಒಂದು ವಿರೋಧಾಭಾಸವು ಬಹಳ ವಿರೋಧಾತ್ಮಕ ವಿಷಯವೆಂದು ತೋರುತ್ತದೆ ಆದರೆ ನಂತರ ನೀವು ಅವುಗಳನ್ನು ನೋಡಿದಾಗ ಮತ್ತು ಅವುಗಳನ್ನು ಒಂದು ಸನ್ನಿವೇಶದಲ್ಲಿ ಒಟ್ಟುಗೂಡಿಸಿದಾಗ ಅದು ಅರ್ಥಪೂರ್ಣವಾಗಿರುತ್ತದೆ ದೂರವಾಣಿಯ ಬಳಕೆಗೆ ಸಂಬಂಧಿಸಿದಂತೆ ಕೆಲವು ವಿರೋಧಾಭಾಸಗಳನ್ನು ಮತ್ತು ಮಾನವ ಸಂವಹನದ ವಿಷಯದಲ್ಲಿ ಇದನ್ನು ಹೇಗೆ ಬಳಸಲಾಗುತ್ತದೆ ಎಂಬುದಕ್ಕೆ ಸಂಬಂಧಿಸಿದಂತೆ ನೋಡೋಣ ಆದ್ದರಿಂದ ಫೋನ್ ಕರೆಗಳು ಸಾಮಾನ್ಯವಾಗಿ ನೀವು ಅದನ್ನು ನೋಡಿದರೆ ಅವು ನಮ್ಮನ್ನು ಜನರೊಂದಿಗೆ ಸಂಪರ್ಕಿಸುತ್ತವೆ ಆದ್ದರಿಂದ ಅವರು ಈ ಸಂಪರ್ಕಗಳನ್ನು ಸಾಧ್ಯವಾಗಿಸುತ್ತಾರೆ ಅವರು ಮನುಷ್ಯರ ಸಂವಹನವು ಬೆಚ್ಚಗೆ ಮತ್ತು ಜೀವಂತವಾಗಿಡುತ್ತಾರೆ ಆದರೆ ಅವರು ಜನರನ್ನು ಸಂಪರ್ಕ ಸಹ ಕಡಿತಗೊಳಿಸಬಹುದು ನಾವು ಎಷ್ಟು ಬಾರಿ ಫೋನ್ ಅನ್ನು ಕೆಳಗೆ ಕುಕ್ಕಿ ನಂತರ ಯಾವುದೋ ಕೋಪದಿಂದ ನಾವು ಆ ವ್ಯಕ್ತಿಯೊಂದಿಗೆ ಮಾತನಾಡಲು ಬಯಸುವುದಿಲ್ಲ ಎಂದು ಹೇಳುತ್ತೇವೆ ನಾವು ಆ ವ್ಯಕ್ತಿಯ ಮೇಲೆ ಕೂಗಾಡುತ್ತೇವೆ ನಾವು ಆ ವ್ಯಕ್ತಿಯನ್ನು ಎಚ್ಚರಿಸುತ್ತೇವೆ ಮತ್ತು ಹಲವಾರು ಕರೆಗಳು ಸಹ ಆಗಿವೆ ಹಲವಾರು ಕರೆಗಳನ್ನ ಮಾಡಿಯಾಗಿದೆ ಆದ್ದರಿಂದ ನಾವು ವ್ಯಕ್ತಿಯಿಂದ ಸಂಪೂರ್ಣವಾಗಿ ಸಂಪರ್ಕ ಕಡಿತಗೊಳಿಸಿಕೊಂಡಿದ್ದೀವಿ ಇದು ವಿರೋಧಾಭಾಸವಲ್ಲವೇ ಸಂಪರ್ಕಿಸಲು ಮತ್ತು ಸಂಪರ್ಕ ಕಡಿತಗೊಳಿಸಲು ಫೋನ್ ನಿಮಗೆ ಸಹಾಯ ಮಾಡುತ್ತಿದೆ ತದನಂತರ ನೀವು ಈ ಜನರಲ್ಲಿ ಕೆಲವರನ್ನು ನಿರ್ಧಯವಾಗಿ ಮತ್ತು ಕಾಳಜಿಯಿಲ್ಲದೆ ಬಿಡುತ್ತೀರಿ ನೀವು ಯಾರೊಂದಿಗಾದರೂ ಮಾತನಾಡಲು ಬಯಸದಿದ್ದಾಗ ಅವರು ಸಂಪೂರ್ಣವಾಗಿ ಸಂಪರ್ಕ ಕಡಿತಗೊಳ್ಳುತ್ತಾರೆ ಮತ್ತು ಅವರು ಎಷ್ಟು ಅಸಡ್ಡೆ ಮತ್ತು ಎಷ್ಟು ಸಹಾನುಭೂತಿವಿಲ್ಲದ ಹಾಗೆ ಅನುಭವಿಸುತ್ತಾರೆ ಎಂದು ನೀವು ಚಿಂತಿಸುವುದಿಲ್ಲ ತದನಂತರ ಕೆಲವು ಜನರಿಗೆ ಕರೆ ಮಾಡುವುದನ್ನು ದ್ವೇಷಿಸುವ ಕೆಲವರು ಇದ್ದರೆ ಇತರರು ಅವರಿಂದ ಕರೆಗಳು ಬರುವುದನ್ನು ಇಷ್ಟಪಡುತ್ತಾರೆ ಇದು ಮತ್ತೊಂದು ವಿರೋಧಾಭಾಸದ ವಿಷಯವಾಗಿದೆ ಆದ್ದರಿಂದ ಕೆಲವು ಜನರಿಗೆ ಯಾವುದೇ ಅರ್ಥವಿಲ್ಲ ಎಂದು ಭಾವಿಸಿ ಕರೆ ಮಾಡಲು ಇಷ್ಟಪಡದ ಕೆಲವರು ಇದ್ದಾರೆ ಆದರೆ ಆ ಜನರು ವಾಸ್ತವವಾಗಿ ಈ ಕರೆಗಳನ್ನು ಎದುರು ನೋಡುತ್ತಿದ್ದಾರೆ ಮತ್ತು ಕಾಯುತ್ತಿದ್ದಾರೆ ಈಗ ಇದು ಕೆಲವೊಮ್ಮೆ ದೂರದ ಸ್ಥಳಗಳಲ್ಲಿ ನೆಲೆಸಿರುವ ಮಕ್ಕಳ ಸನ್ನಿವೇಶದಲ್ಲಿ ತದನಂತರ ಪೋಷಕರು ಮತ್ತು ನಂತರ ಅಜ್ಜ ಅಜ್ಜಿಯರು ಕರೆಗಾಗಿ ಕಾಯುತ್ತಿದ್ದಾರೆ ಕಾರ್ಯನಿರತ ವೇಳಾಪಟ್ಟಿಯಲ್ಲಿ ಕರೆ ಮಾಡಲು ತಮಗೆ ಸಮಯವಿಲ್ಲ ಎಂದು ಮಕ್ಕಳು ಭಾವಿಸುತ್ತಾರೆ ಅಥವಾ ಅವರಿಗೆ ಆಗುತ್ತಿರುವ ಬಹಳ ಕ್ಷುಲ್ಲಕ ಸಂಗತಿಗಳನ್ನು ಕಾರಣಗಳಾಗಿ ಹೇಳುತ್ತಾರೆ ಆದರೆ ಪೋಷಕರು ಮತ್ತು ಅಜ್ಜ ಅಜ್ಜಿಯರು ಕೇವಲ ಒಂದು ಸಣ್ಣ ಮಾತು ಕೇಳಲು ಕಾಯುತ್ತಿದ್ದಾರೆ ಅವರಿಂದ ಸಿಗುವ ಮಾಹಿತಿಯು ಅವರಿಗೆ ಬಹಳ ಸಂತೋಷವನ್ನು ನೀಡುತ್ತದೆ ಆದ್ದರಿಂದ ಇದು ವಿರೋಧಾಭಾಸದ ವಿಷಯವಾಗಿದೆ ಒಂದು ಫೋನ್ ಕರೆ ಅನೇಕ ಆತ್ಮಹತ್ಯೆಗಳನ್ನು ತಪ್ಪಿಸಬಹುದಿತ್ತು ಯಾರಾದರೂ ತಮ್ಮೊಂದಿಗೆ ಸರಿಯಾದ ಸಮಯದಲ್ಲಿ ಮಾತನಾಡಿದ್ದಾರೆ ಎಂದು ಜನರು ಹೇಳುವುದನ್ನು ನಾನು ಕೇಳಿದ್ದೇನೆ ಮತ್ತು ನಂತರ ಅದು ಅವರ ಮನಸ್ಸನ್ನು ಬದಲಾಯಿಸಲು ಸಹಾಯ ಮಾಡಿತು ಇದೇ ರೀತಿಯ ಘಟನೆಗಳನ್ನು ಆಲ್ಬರ್ಟ್ ಕ್ಯಾಮಸ್ ಅವರು ದಿ ಫಾಲ್ ಕಾದಂಬರಿಯಲ್ಲಿ ಉಲ್ಲೇಖಿಸಿದ್ದಾರೆ ಆದ್ದರಿಂದ ಇದ್ದಕ್ಕಿದ್ದಂತೆ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸುತ್ತಾನೆ ಏಕೆಂದರೆ ಅವನಿಗೆ ಕರೆ ಮಾಡುವ ಅಥವಾ ಭಾವನಾತ್ಮಕವಾಗಿ ಸಂಭಾಳಿಸುವವರು ಯಾರು ಇಲ್ಲವೆಂಬ ಕಾರಣಕ್ಕೆ ಹೇಗೆ ಮಾಡುತ್ತಾನೆ ಮತ್ತು ಆ ವ್ಯಕ್ತಿಯು ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸಿದ ದಿನವು ಯಾವುದೇ ಸ್ನೇಹಿತನು ತನಗೆ ಕರೆ ಮಾಡದ ದಿನವಾಗಿದೆ ಎಂಬುದು ಮತ್ತೊಮ್ಮೆ ವಿರೋಧಾಭಾಸದ ಸಂಗತಿಯಾಗಿದೆ ಎಂದು ಅವನು ಭಾವಿಸುತ್ತಾನೆ ಆದ್ದರಿಂದ ಮತ್ತೊಮ್ಮೆ ಒಬ್ಬ ಸ್ನೇಹಿತ ಮಾತ್ರ ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಕರೆ ಮಾಡಿದ್ದರೆ ಬಹುಶಃ ನೀವು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ತಪ್ಪಿಸಿರಬಹುದು ಈಗ ಫೋನ್ ಕರೆಗಳು ನಿಮಗೆ ಜೀವವನ್ನು ನೀಡಬಹುದು ಫೋನ್ ಕರೆಗಳು ಪ್ರಮುಖ ಸಮಯದಲ್ಲಿ ಮಾಡದೆ ನಿಮ್ಮನ್ನು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡಬಹುದು ಆದ್ದರಿಂದ ಕರೆ ಮಾಡದಿದ್ದರೆ ಅನೇಕ ಜನರು ಸಂತೋಷದ ಜೀವನವನ್ನು ನಡೆಸಬಹುದಿತ್ತು ಆದರೆ ಕರೆ ಮಾಡುವುದರಿಂದ ಜನರು ಸಂತೋಷದ ಜೀವನವನ್ನು ಸಹ ನಡೆಸಬಹುದು ಆದ್ದರಿಂದ ಫೋನ್ ಕರೆಗಳನ್ನು ಬುದ್ಧಿವಂತಿಕೆಯಿಂದ ಮತ್ತು ಪರಿಣಾಮಕಾರಿಯಾಗಿ ಬಳಸುವುದು ಮುಖ್ಯವಾಗಿದೆ ಆದ್ದರಿಂದ ಒಟ್ಟಾರೆಯಾಗಿ ನಾನು ಹೇಳೋದೇನೆಂದರೆ ನಿಮ್ಮ ಫೋನ್ ಕರೆಗಳು ಮಾನವ ಸಂವಹನದ ಪ್ರಮುಖ ಅಂಶಗಳಾಗಿವೆ ನೀವು ಅದನ್ನು ಮಾಡಬಹುದು ಅಥವಾ ಹೆಚ್ಚು ಮಾಡಬಹುದು ಆದ್ದರಿಂದ ನೀವು ಅದನ್ನು ಬಳಸುವ ರೀತಿಯಿಂದ ಅದು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಹೇಳುತ್ತದೆ ಅದು ನಿಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ ಇದು ಮಾನವ ಸಂವಹನದ ಅವಿಭಾಜ್ಯ ಅಂಗವಾಗಿದೆ ಮತ್ತು ಇಂದು ನಾವು ಇದು ಇಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ ಬರುವ ಉಪನ್ಯಾಸದಲ್ಲಿ ನಾವು ಮೊಬೈಲ್ ಅನ್ನು ಹೇಗೆ ಬಳಸುತ್ತೇವೆ ಎಂಬುದನ್ನು ನಾನು ನಿಮಗೆ ಹೇಳಲಿದ್ದೇನೆ ತದನಂತರ ನಾನು ಮೊಬೈಲ್ ಗೆ ಹೋಗುವ ಮೊದಲು ದೂರವಾಣಿಯನ್ನು ನಿರ್ವಹಿಸುವ ಕೆಲವು ವೃತ್ತಿಪರ ವಿಧಾನವನ್ನು ನಿಮಗೆ ಹೇಳಲು ಪ್ರಯತ್ನಿಸುತ್ತೇನೆ ಈಗ ನಾನು ಮುಂದಿನ ವೃತ್ತಿಪರ ಕೌಶಲ್ಯಗಳಿಗೆ ಹೋಗುವ ಮೊದಲು ದೂರವಾಣಿ ಬಳಸುವಾಗ ಕೆಲವು ಮೂಲಭೂತ ಕೌಶಲ್ಯಗಳ ಬಗ್ಗೆ ಹೇಳುತ್ತೇನೆ ನಾನು ಹೇಳಿದಂತೆ ನಿಮ್ಮಲ್ಲಿ ಅನೇಕರು ಇದನ್ನು ಸೂಚ್ಯವಾಗಿ ಬಳಸುತ್ತಿರಬಹುದು ಆದರೆ ಅದನ್ನು ಬಹಿರಂಗವಾಗಿ ಬಳಸಲು ಕಲಿಯಲು ನೀವು ಪ್ರಯತ್ನಿಸಬೇಕೆಂದು ನಾನು ಸೂಚಿಸುತ್ತೇನೆ ನೀವು ಅದನ್ನು ಏಕೆ ಬಳಸುತ್ತಿದ್ದೀರಿ ಎಂಬುದು ನಿಮಗೆ ಅರ್ಥವಾಗುತ್ತದೆ ದೂರವಾಣಿ ಮೌಖಿಕ ಸಂವಹನಕ್ಕಿಂತ ಭಿನ್ನವಾಗಿದೆ ಎಂದು ನೀವು ಮೊದಲು ಅರ್ಥಮಾಡಿಕೊಂಡಿದ್ದೀರಿ ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಮುಖಾಮುಖಿ ನೀವು ನಿಮ್ಮ ವ್ಯಕ್ತಿಯೊಂದಿಗೆ ಮುಖಾಮುಖಿಯಾಗಿ ಮಾತನಾಡುವ ವಿಧಾನವು ನೀವು ಫೋನ್ ನಲ್ಲಿ ಯಾರೊಂದಿಗಾದರೂ ಮಾತನಾಡುವ ವಿಧಾನಕ್ಕಿಂತ ಭಿನ್ನವಾಗಿದೆ ಈಗ ಇದು ಮುಖ್ಯವಾಗಿದೆ ಏಕೆಂದರೆ ನೀವು ಯಾರೊಂದಿಗಾದರೂ ಮುಖಾಮುಖಿಯಾಗಿ ಮಾತನಾಡುವಾಗ ನೀವು ಯಾವಾಗಲೂ ಇನ್ನೊಬ್ಬ ವ್ಯಕ್ತಿಯು ಏನು ಭಾವಿಸುತ್ತಿದ್ದಾನೆ ಎಂಬುದರ ಆಧಾರದ ಮೇಲೆ ನಿಮ್ಮ ಅಭಿವ್ಯಕ್ತಿಗಳನ್ನು ಮಾರ್ಪಡಿಸಿ ಮಾತನಾಡಬಹುದು ನೀವು ನಿಮ್ಮ ಸಂವಹನವನ್ನು ನಿಲ್ಲಿಸಬಹುದು ಆಸಕ್ತಿ ಅವಲಂಬಿಸಿ ನೀವು ನಿಮ್ಮ ಸಂವಹನವನ್ನು ವಿಸ್ತರಿಸಬಹುದು ಅಥವಾ ನಿಮ್ಮ ಸಂವಹನವು ನಿಮ್ಮ ಮುಂದೆ ಕುಳಿತಿರುವ ವ್ಯಕ್ತಿಯ ನಿರಾಸಕ್ತಿಯನ್ನು ಅವಲಂಬಿಸಿರುತ್ತದೆ ಆದರೆ ಫೋನ್ ನಲ್ಲಿ ನಿಮಗೆ ಒಂದು ಸುಳಿವು ಸಹ ಇರುವುದಿಲ್ಲ ಆದರೆ ಮತ್ತೊಂದೆಡೆ ನೀವು ವ್ಯಕ್ತಿಯು ತನ್ನ ಮೌಖಿಕ ನೆಲೆಯನ್ನು ವ್ಯಕ್ತಪಡಿಸುವ ವಿಧಾನದ ಆಧಾರದ ಮೇಲೆ ಮಾತ್ರ ಕೆಲವು ಸುಳಿವುಗಳನ್ನು ಅವನ ಅಥವಾ ಅವಳ ಆಲೋಚನೆಗಳ ಸಂವಹನದಿಂದ ತೆಗೆದುಕೊಳ್ಳಬಹುದು ಈಗ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೀವು ದೂರವಾಣಿಯನ್ನು ಬಹಳ ಎಚ್ಚರಿಕೆಯಿಂದ ಬಳಸಬೇಕು ಎಂಬುದನ್ನು ನೆನಪಿನಲ್ಲಿಡಿ ನೀವು ಯಾರನ್ನಾದರೂ ಸಂಪೂರ್ಣವಾಗಿ ಮುಖಾಮುಖಿ ತಪ್ಪಿಸಲು ಬಯಸಿದರೆ ಇನ್ನೂ ದೂರವಾಣಿಯನ್ನು ಬಳಸಬಹುದು ಆದರೆ ನೀವು ಅದನ್ನು ಬಳಸುವಾಗ ನೀವು ಅದನ್ನು ಬಹಳ ವಿವೇಚನೆಯಿಂದ ಬಳಸಬೇಕಾಗುತ್ತದೆ ಈಗ ಯಾರಾದರೂ ನಿಮಗೆ ಕರೆ ಮಾಡುತ್ತಿದ್ದರೆ ಬಹಳ ಮುಖ್ಯವಾದ ಕರೆ ಮತ್ತು ಆ ವ್ಯಕ್ತಿಯು ನಿಮಗೆ ಕೆಲವು ಮಾಹಿತಿಯನ್ನು ನೀಡುತ್ತಾನೆ ಮತ್ತು ನೀವು ಅದನ್ನು ಬರೆದಿಟ್ಟುಕೊಳ್ಳಬೇಕು ಈಗ ನೀವು ಸಿದ್ಧರಾಗಿಲ್ಲದಿದ್ದರೆ ಆ ವ್ಯಕ್ತಿಯನ್ನು ಮತ್ತೆ ಕರೆ ಮಾಡಲು ಕೇಳಿ ಇದರಿಂದ ನೀವು ಟಿಪ್ಪಣಿ ಪುಸ್ತಕದೊಂದಿಗೆ ಸಿದ್ಧರಾಗಬಹುದು ಹಾಗು ಮಾಡಿಕೊಳ್ಳಬಹುದು ಅಥವಾ ನೀವು ವಾಹನ ಚಲಾಯಿಸುತ್ತಿದ್ದೀರಿ ಅಥವಾ ಏನನ್ನಾದರೂ ತಿನ್ನುತ್ತಿದ್ದೀರಿ ಅಥವಾ ನೀವು ಕೆಲವು ಅತಿಥಿಗಳನ್ನು ನೋಡಿಕೊಳ್ಳುತ್ತಿದ್ದೀರಿ ಈಗ ವಿಶೇಷವಾಗಿ ನೀವು ಫೋನ್ ನಲ್ಲಿ ಯಾರೊಂದಿಗಾದರೂ ಮಾತನಾಡಬೇಕಾದಾಗ ಎರಡು ಮೂರು ಕೆಲಸಗಳನ್ನು ಮಾಡಬೇಡಿ ಗಮನ ಕೇಂದ್ರೀಕರಿಸಿರಿ ಅಷ್ಟೇ ಒಂದು ಪೆನ್ ಮತ್ತು ಕಾಗದವನ್ನು ಇಟ್ಟುಕೊಳ್ಳಿ ಅದು ವೈಯಕ್ತಿಕ ಕರೆ ಆದರೂ ಪೆನ್ ಮತ್ತು ಕಾಗದವನ್ನು ನಿಮ್ಮ ದೂರವಾಣಿ ಹತ್ತಿರ ಇಟ್ಟುಕೊಳ್ಳಿ ಅಥವಾ ಸಣ್ಣ ಟಿಪ್ಪಣಿ ಪುಸ್ತಕದ ನೀವು ಕನಿಷ್ಠ ಸಣ್ಣ ಅಂಶಗಳನ್ನು ಬರೆಯಲು ಇಟ್ಟುಕೊಳ್ಳಿ ವೈಯಕ್ತಿಕ ಕರೆಯಲ್ಲೂ ಸಹ ಪ್ರಮುಖ ಅಂಶದಿಂದ ವಂಚಿತರಾಗಬೇಡಿ ವಿಶೇಷವಾಗಿ ಯಾರಾದರೂ ನೀವು ಯಾರಿಗಾದರೂ ಕರೆ ಮಾಡಿ ಮಾಹಿತಿಯನ್ನು ರವಾನಿಸಿ ಅಥವಾ ನೀವು ಅವರಿಗಾಗಿ ಇದನ್ನು ಮಾಡಿರಿ ಎಂದು ನಿಮಗೆ ಹೇಳಬಹುದು ಆದ್ದರಿಂದ ನೀವು ಮಾಡಬೇಕಾದ ಕೆಲಸಗಳ ಪಟ್ಟಿಯಲ್ಲಿ ವಿಶೇಷವಾಗಿ ಸಂಖ್ಯೆಗಳ ವಿಷಯದಲ್ಲಿ ಅವರು ನೀಡುತ್ತಿದ್ದರೆ ಆದ್ದರಿಂದ ಅದು ಸಂಖ್ಯೆಗೆ ಸಂಬಂಧಿಸಿದಂತೆ ಒಂದು ದೋಷವನ್ನು ಉಂಟು ಮಾಡಬಾರದು ಎಂಬುದನ್ನು ಗಮನಿಸಿ ಇಲ್ಲಾಂದರೆ ಇದು ತುಂಬಾ ಹಾನಿಕಾರಕವಾಗುತ್ತದೆ ನೀವು ಬಲಗೈ ವ್ಯಕ್ತಿಯಾಗಿದ್ದರೆ ಫೋನ್ ಅನ್ನು ಎಡಭಾಗದಲ್ಲಿ ಇರಿಸಿ ಮತ್ತು ಬಲಭಾಗವನ್ನು ನೋಟುಗಳಿಗೆ ಬಳಸಿ ನೀವು ನೋಟ್ ಪ್ಯಾಡ್ ಅಥವಾ ಸಣ್ಣ ನೋಟ್ ಪುಸ್ತಕವನ್ನು ಇಟ್ಟುಕೊಳ್ಳಿ ಮತ್ತು ನಂತರ ಅಲ್ಲಿ ನೀವು ತ್ವರಿತವಾಗಿ ಟಿಪ್ಪಣಿಗಳನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಆ ಎಡಭಾಗದಲ್ಲಿ ನೀವು ರಿಸೀವರ್ ಅನ್ನು ತೆಗೆದುಕೊಂಡು ವ್ಯಕ್ತಿಯ ಮಾತನ್ನು ಕೇಳಬಹುದು ಮತ್ತು ನೀವು ಸಾಮಾನ್ಯವಾಗಿ ಎಡ ಕಿವಿಯನ್ನು ಬಳಸುತ್ತೀರಿ ಎಂದು ವೈಜ್ಞಾನಿಕವಾಗಿಯೂ ಸೂಚಿಸಲಾಗಿದೆ ಹಾಗು ಕೇಳಲು ಬಲ ಕಿವಿ ಬಳಸುವುದನ್ನು ತಪ್ಪಿಸುತ್ತೀರಿ ಎಂಬುದು ಸಲಹೆಯಾಗಿದೆ ಆದ್ದರಿಂದ ಟಿಪ್ಪಣಿಗಳನ್ನು ತೆಗೆದುಕೊಳ್ಳಲು ಬಲಗೈಯನ್ನು ಬಳಸಿ ಮತ್ತು ನಗಲು ಪ್ರಯತ್ನಿಸಿ ಅಥವಾ ನೀವು ಹರ್ಷಚಿತ್ತದಿಂದ ಇರುತ್ತಾರೆ ಎಂದು ತೋರಿಸಿ ಈಗ ನೀವು ನಗುವಾಗ ನಿಮ್ಮ ಧ್ವನಿಯು ವಿಭಿನ್ನವಾಗಿರುತ್ತದೆ ಮತ್ತು ಇನ್ನೊಬ್ಬ ವ್ಯಕ್ತಿಯೂ ಸಹ ನೀವು ನಗುತ್ತಿದ್ದೀರಿ ಎಂದು ತಿಳಿಯಬಹುದು ಮತ್ತು ಇನ್ನೊಬ್ಬ ವ್ಯಕ್ತಿಗೆ ಆರಾಮದಾಯಕವಾಗುವಂತೆ ಮಾಡುತ್ತಿದ್ದೀರಿ ಮತ್ತು ಕರೆ ಬಗ್ಗೆ ಸಂತೋಷವಾಗಿರುತ್ತೀರಿ ಎಂದು ವ್ಯಕ್ತಿಯು ಭಾವಿಸಬಹುದು ಇನ್ನೊಬ್ಬ ವ್ಯಕ್ತಿಯು ಕರೆ ಮಾಡಿದ್ದರೆ ತಾಳ್ಮೆಯಿಂದಿರಿ ವ್ಯಕ್ತಿಯು ಕರೆಯನ್ನು ಮುಗಿಸುವವರೆಗೆ ಮುಖ್ಯವಾದ ಕೆಲಸವಿಲ್ಲವೆಂದರೆ ಅದನ್ನು ಪೂರ್ಣಗೊಳಿಸಲು ಅವಸರ ಮಾಡಬೇಡಿ ಈ ಸಂದರ್ಭದಲ್ಲಿ ನೀವು ಒಂದು ಮುಖ್ಯವಾದ ವಿಷಯವಿದೆ ಎಂದು ನಯವಾಗಿ ಹೇಳಬಹುದು ಅಪಾಯಿಂಟ್ಮೆಂಟ್ ಅಥವಾ ತರಗತಿ ಅಥವಾ ನೀವು ಹಾಜರಾಗಬೇಕಾದ ಪ್ರಮುಖ ಕಾರ್ಯಕ್ರಮ ಇದೆ ಎಂದು ನೀವು ಅದನ್ನು ವಿನಮ್ರವಾಗಿ ಹೇಳಬಹುದು ಸಮಯದ ದೃಷ್ಟಿಯಿಂದ ಅದರ ಮೇಲೆ ಕಣ್ಣಿಡಿ ಆದರೆ ನಾನು ಹೇಳಿದಂತೆ ಅವಸರ ಮಾಡಬೇಡಿ ಮತ್ತು ಇನ್ನೊಬ್ಬ ವ್ಯಕ್ತಿ ಕರೆ ಮಾಡುತ್ತಿದ್ದಾನೆ ಮತ್ತು ನಂತರ ವ್ಯಕ್ತಿಯು ಮಾತನಾಡಲು ಪ್ರಯತ್ನಿಸುತ್ತಿದ್ದಾನೆ ಎಂದರೆ ಸಕ್ರಿಯವಾಗಿ ಆಲಿಸುವ ಬಗ್ಗೆ ನಾನು ನಿಮಗೆ ನೀಡಿದ ಸಲಹೆಗಳನ್ನು ನೆನಪಿಡಿ ಇನ್ನೊಬ್ಬ ವ್ಯಕ್ತಿಯನ್ನು ಮಾತನಾಡುವಂತೆ ಮಾಡಿ ಆದ್ದರಿಂದ ನೀವು ಆಗಾಗ್ಗೆ ಅಡ್ಡಿಪಡಿಸಬೇಡಿ ಇದರಿಂದಾಗಿ ಇನ್ನೊಬ್ಬ ವ್ಯಕ್ತಿಗೆ ಹೆಪ್ಪುಗಟ್ಟಿದಂತೆ ಭಾಸವಾಗುತ್ತದೆ ಆದ್ದರಿಂದ ನೀವೇ ಎಲ್ಲಾ ಸಂವಹನಗಳನ್ನು ಮಾಡಬೇಡಿ ಅದನ್ನು ಒಂದು ದಿಕ್ಕಿನಲ್ಲಿ ಮಾಡಬೇಡಿ ಅದನ್ನು ದ್ವಿಮುಖ ಸಂವಹನವನ್ನಾಗಿ ಮಾಡಿ ಮತ್ತು ಇನ್ನೊಂದು ಬದಿಯಲ್ಲಿ ನೀವು ಶಾಂತವಾಗಿರಿ ಮತ್ತು ಸಮಾಧಾನವಾಗಿರಿ ಇದರಿಂದಾಗಿ ಇನ್ನೊಬ್ಬ ವ್ಯಕ್ತಿಯು ನಿಮ್ಮೊಂದಿಗೆ ಹೆಚ್ಚು ಮಾತನಾಡುತ್ತಾನೆ ಇನ್ನೊಬ್ಬ ವ್ಯಕ್ತಿಯು ನಿಮ್ಮನ್ನು ಪ್ರಚೋದಿಸಲು ಅಥವಾ ಏನೋ ಹೇಳಲು ಪ್ರಯತ್ನಿಸುತ್ತಿದ್ದರೂ ನಿಮ್ಮ ಕೋಪವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಈ ವ್ಯಕ್ತಿಯು ನಿಮ್ಮ ಬಗ್ಗೆ ಕೇಳಿದ ಗಾಸಿಪ್ ಅನ್ನು ಪ್ರಚೋದಿಸುವ ಅಥವಾ ಮಾಹಿತಿಯನ್ನು ರವಾನಿಸಿದರು ನಿಮ್ಮ ಕೋಪವನ್ನು ಕಳೆದುಕೊಳ್ಳಬೇಡಿ ಕನಿಷ್ಠ ಫೋನಿನಲ್ಲಿ ಇದನ್ನು ಮಾಡಬೇಡಿ ಉದಾಹರಣೆಗೆ ತಿನ್ನಬೇಡಿ ಅಥವಾ ಅಗಿಯಬೇಡಿ ಚೂಯಿಂಗ್ ಗಮ್ ಅಥವಾ ಯಾರಾದರೂ ನಿಮ್ಮೊಂದಿಗೆ ಮಾತನಾಡುವಾಗ ಆಹಾರ ಸೇವಿಸಬೇಡಿ ನುಂಗಬೇಡಿ ಅಸಭ್ಯವಾಗಿರುತ್ತದೆ ಇದು ನೀವು ಸುಸಂಸ್ಕೃತ ನಡವಳಿಕೆಯನ್ನು ಹೊಂದಿದ್ದೀರಿ ಎಂಬುದನ್ನು ಸಹ ತೋರಿಸುವುದಿಲ್ಲ ನೀವು ಅದನ್ನು ಬೇಗ ಮುಗಿಸಲು ಅವರ ಬಳಿ ಕ್ಷಮಿಸಿ ಎಂದು ಕೇಳಬಹುದು ಅಥವಾ ನೀವು ತಿನ್ನುವುದನ್ನು ನಿಲ್ಲಿಸಿ ನಂತರ ಇನ್ನೊಬ್ಬ ವ್ಯಕ್ತಿ ಮಾತನಾಡಬಹುದು ನೀವು ಹಿಂತಿರುಗಬೇಕಾಗಿದ್ದರೆ ನೀವು ಈಗಷ್ಟೇ ತಿನ್ನುವುದನ್ನು ನಿಲ್ಲಿಸಿದ್ದೀರಿ ಎಂದು ಆ ವ್ಯಕ್ತಿಗೆ ತಿಳಿಸಿ ನೀವು ತಿನ್ನುವುದನ್ನು ಮುಗಿಸಿದ ನಂತರ ಅಥವಾ ಆ ವ್ಯಕ್ತಿಯು ನಿಮ್ಮ ಬಳಿಗೆ ಹಿಂತಿರುಗಬಹುದೆ ಎಂಬುದನ್ನು ಕೇಳಿರಿ ಅಥವಾ ಮುಖ್ಯವಾಗಿದ್ದರೆ ನೀವು ತ್ವರಿತವಾಗಿ ಗಮನ ಹರಿಸಿರಿ ತದನಂತರ ಕರೆ ಕೊನೆಗೊಂಡ ಮೇಲೆ ತಿನ್ನುವುದನ್ನು ಮುಂದುವರಿಸಿ ಎರಡೂ ಒಟ್ಟಿಗೆ ಮಾಡಬೇಡಿ ನಂತರ ನೀವು ಅಗಿಯುವಾಗ ಮಾಡುವ ಶಬ್ದದಿಂದಾಗಿ ಸರಿಯಾಗಿ ಹೇಳಲು ಸಹ ನಿಮಗೆ ಸಾಧ್ಯವಾಗುವುದಿಲ್ಲ ಅಥವಾ ಒಂದು ಸಂಖ್ಯೆಯನ್ನು ಸರಿಯಾಗಿ ಹೇಳದಿದ್ದರೆ ತಪ್ಪು ಸಂವಹನದ ಸಂಭವನೀಯತೆ ತುಂಬ ಇರುತ್ತದೆ ಮುಖ್ಯವಾದ ವಿಷಯವನ್ನು ಇನ್ನೊಬ್ಬ ವ್ಯಕ್ತಿ ಕೇಳಲು ಸಾಧ್ಯವಾಗುವುದಿಲ್ಲ ಫೋನ್ ಕರೆ ಬಂದರೆ ಓದುವುದನ್ನು ನಿಲ್ಲಿಸಿ ಆದ್ದರಿಂದ ನೀವು ಬಹಳ ಆಸಕ್ತಿದಾಯಕ ಕಾದಂಬರಿಯನ್ನು ಓದುವ ಮಧ್ಯದಲ್ಲಿದ್ದೀರಿ ಮತ್ತು ಅದನ್ನು ಯಾರು ಮಾಡಿದರು ಎಂಬ ವಿಷಯ ಅದು ಮತ್ತು ಮುಂದಿನ ಪುಟದಲ್ಲಿ ಅತ್ಯಂತ ಪ್ರಮುಖವಾದ ಸಸ್ಪೆನ್ಸ್ ಬಹಿರಂಗಗೊಳ್ಳಲಿದೆ ಆದ್ದರಿಂದ ನಿಮ್ಮ ಮನಸ್ಸು ಅಲ್ಲಿದೆ ಆದರೆ ಫೋನ್ ಕರೆ ಬಂದಿದೆ ದಯವಿಟ್ಟು ಪುಸ್ತಕವನ್ನು ಮುಚ್ಚಿ ಕರೆಯನ್ನು ಮುಂದುವರಿಸಿ ನೀವು ನಿಮ್ಮ ಕಂಪ್ಯೂಟರ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಏನನ್ನಾದರೂ ಟೈಪ್ ಮಾಡುವಾಗ ಫೋನ್ ಕರೆ ಬಂದರೆ ಮತ್ತೆ ಟೈಪ್ ಮಾಡುವುದನ್ನು ನಿಲ್ಲಿಸಿ ಕರೆಗೆ ಗಮನ ಕೊಡಿ ಯಾವಾಗ ಕರೆ ಮಾಡಿದರೂ ಮೌಖಿಕ ಪ್ರೋತ್ಸಾಹ ನೀಡಿ ಏಕೆಂದರೆ ಇನ್ನೊಬ್ಬ ವ್ಯಕ್ತಿಯು ನಿಮಗೆ ಗೋಚರಿಸುವುದಿಲ್ಲ ಮತ್ತು ನಿಮ್ಮ ವಿಷಯದಲ್ಲೂ ಸಹ ನೀವು ಅದನ್ನು ಮುಖಾಮುಖಿ ಸಂವಹನವಲ್ಲ ಎಂದು ಅರಿತುಕೊಳ್ಳಿ ಈಗ ಇದು ಇನ್ನೊಬ್ಬ ವ್ಯಕ್ತಿಗೆ ನೀವು ಸ್ವಲ್ಪ ಮೌಖಿಕ ಪ್ರೋತ್ಸಾಹವನ್ನುನೀಡಿದರೆ ಮಾತ್ರ ನೀವು ಕೇಳುತ್ತಿದ್ದೀರಿ ಎಂದು ಅರ್ಥವಾಗುತ್ತದೆ ಉದಾಹರಣೆಗೆ ನೀವು ಅದರ ಬಗ್ಗೆ ಮಾತನಾಡಲು ಬಯಸುತ್ತೀರಾ ದಯವಿಟ್ಟು ಮುಂದುವರಿಸಿ ಇನ್ನು ಹೇಳಿ ಎನ್ನಬಹುದು ಆದ್ದರಿಂದ ಈ ಮೌಖಿಕ ಪ್ರೋತ್ಸಾಹಗಳು ಇನ್ನೊಬ್ಬ ವ್ಯಕ್ತಿಯನ್ನು ಮುಂದುವರಿಸಲು ಮತ್ತು ನಂತರ ಅದರ ಬಗ್ಗೆ ಹೆಚ್ಚು ಹೇಳುವಂತೆ ಮಾಡುತ್ತದೆ ಈಗ ಇವು ಕೆಲವು ಮೂಲಭೂತ ದೂರವಾಣಿ ಕೌಶಲ್ಯಗಳು ಮತ್ತು ನಂತರ ಕೆಲವು ಮೂಲಭೂತ ವಿಷಯಗಳಿವೆ ಅವುಗಳನ್ನು ನೀವು ಸಾಮಾನ್ಯವಾಗಿ ಲಘುವಾಗಿ ಪರಿಗಣಿಸುತ್ತೀರಿ ಆದರೆ ಇದನ್ನು ಮುಕ್ತಾಯಗೊಳಿಸುವ ಮೊದಲು ನಾನು ನಿಮಗೆ ವಿನಮ್ರವಾಗಿ ಹೇಳಬೇಕು ಅವುಗಳೆಂದರೆ ಹಲೋ ಮುಂತಾದ ಸಭ್ಯವಾದ ಆಹ್ಲಾದಕರ ಪದಗಳನ್ನು ಕೇಳುವಂತಹ ವಿಷಯಗಳು ನೀವು ಹೇಗಿದ್ದೀರಿ ನಂತರ ದಯವಿಟ್ಟು ಧನ್ಯವಾದಗಳು ಎಂದು ಹೇಳುವುದು ಮತ್ತು ನಂತರ ಆ ವ್ಯಕ್ತಿಯು ಮೊದಲು ಧನ್ಯವಾದಗಳನ್ನು ಹೇಳುತ್ತಿರುವಾಗ ಸ್ವಾಗತ ಅಥವಾ ನಿಮಗೆ ಅತ್ಯಂತ ಸ್ವಾಗತವಿದೆ ಎಂದು ಹೇಳುವುದು ಮತ್ತು ನಂತರ ಕೆಲವು ರೀತಿಯ ಟಿಪ್ಪಣಿಯೊಂದಿಗೆ ನಾನು ಈ ದಿನದಂದು ನಿಮ್ಮನ್ನು ನೋಡಲು ಬಯಸುತ್ತೇನೆ ಎಂಬ ಭರವಸೆಯಿಂದ ನಾಳೆ ಪಾರ್ಟಿಯಲ್ಲಿ ಭೇಟಿಯಾಗೋಣ ಅಥವಾ ನಿಮ್ಮಿಂದ ಮತ್ತೆ ಕರೆಗಾಗಿ ಎದುರು ನೋಡುತ್ತೇನೆ ಎಂದು ಹೇಳುವುದು ಆದ್ದರಿಂದ ಈ ವಿಷಯಗಳು ಮೂಲಭೂತವಾಗಿವೆ ಆದರೆ ಮತ್ತೆ ನಾನು ಮತ್ತೆ ಒತ್ತು ನೀಡುತ್ತಿದ್ದೇನೆ ಆದ್ದರಿಂದ ದಯವಿಟ್ಟು ಧನ್ಯವಾದಗಳು ಕ್ಷಮಿಸಿ ಮತ್ತು ಇವು ನೀವು ಮಾಡಬೇಕಾದ ಒಟ್ಟಾರೆ ಮೃದು ಕೌಶಲ್ಯಗಳ ಶಿಷ್ಟಾಚಾರಗಳಾಗಿವೆ ದೂರವಾಣಿ ಕೌಶಲ್ಯಗಳನ್ನು ಹೊಂದಿರುವುದು ಮತ್ತು ಹೆಚ್ಚು ಮುಖ್ಯವಾಗಿದೆ ನಾವು ಮುಂದಿನದರಲ್ಲಿ ಹೆಚ್ಚಿನದನ್ನು ನೋಡುತ್ತೇವೆ ಆದರೆ ಕೇವಲ ಒಂದು ಚಿಂತನೆಯೊಂದಿಗೆ ಮುಕ್ತಾಯಗೊಳಿಸಲು ಬಯಸುತ್ತೇವೆ ಒಬ್ಬ ಪ್ರಸಿದ್ಧ ಕಾದಂಬರಿಕಾರ ಮತ್ತು ಪತ್ರಕರ್ತ ಇದನ್ನು ಮತ್ತೊಮ್ಮೆ ನೋಡುತ್ತಾರೆ ಅವರು ಇದನ್ನು ಸೂಚಿಸಲು ಪ್ರಯತ್ನಿಸುತ್ತಾರೆ ದೂರವಾಣಿಯನ್ನು ಬಳಸುವ ವಿರೋಧಾಭಾಸವನ್ನು ಜನರು ದ್ವೇಷಿಸುತ್ತಿದ್ದ ಕಾರಣ ಅವರು ದೂರವಾಣಿ ಎಂದು ಕರೆಯುವುದನ್ನು ಬಳಸುತ್ತಿದ್ದರು ಅವರು ಒಬ್ಬರಿಗೊಬ್ಬರು ಹತ್ತಿರವಾಗಿದ್ದರು ಮತ್ತು ಏಕಾಂಗಿಯಾಗಿರಲು ಹೆದರುತ್ತಿದ್ದರು ಆದ್ದರಿಂದ ಅವರು ಒಟ್ಟಿಗೆ ನಿಕಟವಾಗಿರುವುದನ್ನು ದ್ವೇಷಿಸುತ್ತಿದ್ದರು ಆದ್ದರಿಂದ ಅವರು ಫೋನ್ ಬಳಸುತ್ತಿದ್ದರು ಆದರೆ ಅವರು ಏಕಾಂಗಿಯಾಗಿರಲು ಸಹ ಹೆದರುತ್ತಿದ್ದರು ಆದ್ದರಿಂದ ಅವರು ಸಹ ಹೊರಗುಳಿಯಲು ಬಯಸುವುದಿಲ್ಲ ಆದ್ದರಿಂದ ನಾನು ಹೇಳಿದಂತೆ ಫೋನ್ ಅಂತರವನ್ನು ಕಡಿಮೆ ಮಾಡುವ ಸಂಗತಿಯಾಗಿದೆ ಆದರೆ ಅದು ಅದರ ಅಂತರವನ್ನು ಸಹ ಸೃಷ್ಟಿಸಬಹುದು ನೀವು ಅದನ್ನು ಹೇಗೆ ಬಳಸುತ್ತೀರಿ ಎಂಬುದು ಬಳಕೆದಾರರ ಮೇಲೆ ಅವಲಂಬಿತವಾಗಿರುತ್ತದೆ ನೀವು ಅದನ್ನು ಸಂಪರ್ಕಿಸಬಹುದು ಅಥವಾ ನೀವು ಸಂವಹನವನ್ನು ಮುಚ್ಚಬಹುದು ಆದ್ದರಿಂದ ನೀವು ಇದನ್ನು ಹೇಗೆ ಮಾಡಲಿದ್ದೀರಿ ಎಂಬುದನ್ನು ನಿರ್ಧರಿಸಿ ವೀಡಿಯೊದ ಮೂಲಕ ಮತ್ತೊಮ್ಮೆ ಯೋಚಿಸಿ ನಾನು ಕೇಳಿದ ಪ್ರಶ್ನೆಗಳು ಮತ್ತು ನೀವು ಕೇಳಿದ ಫೋನಿನ ಪರಿಭಾಷೆಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಮೌಲ್ಯಮಾಪನ ಮಾಡಿ ನೀವು ಎಲ್ಲಿದ್ದೀರಿ ಜನರಿಂದ ಓಡಿಹೋಗಲು ಬಯಸುವವರು ನೀವೇನಾ ಅವರ ಕರೆಗಳನ್ನು ಜನರು ತಪ್ಪಿಸುತ್ತಿದ್ದಾರೆ ಅಥವಾ ನೀವು ಯಾವಾಗಲೂ ಕೇಳಲು ಇಷ್ಟಪಡುತ್ತೀರಾ ಇಲ್ಲದಿದ್ದರೆ ಏನು ನಿಮ್ಮನ್ನು ಆ ವ್ಯಕ್ತಿಯನ್ನಾಗಿ ಮಾಡಲು ನೀವು ಇದನ್ನು ಮಾಡಬೇಕೇ ಆದ್ದರಿಂದ ಯಾವಾಗಲೂ ಜನರು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ ಯಾವಾಗಲೂ ಜನರು ನಿಮ್ಮ ಮುಂದಿನ ಉಪನ್ಯಾಸವನ್ನು ಕೇಳಲು ಬಯಸುತ್ತಾರೆ ಮುಂದಿನ ಉಪನ್ಯಾಸದಲ್ಲಿ ಮತ್ತೊಮ್ಮೆ ನಾವು ನಿಮಗೆ ವೃತ್ತಿಪರ ದೂರವಾಣಿ ಬಳಕೆದಾರರಾಗಲು ಹೆಚ್ಚಿನ ಸಲಹೆಗಳನ್ನು ನೀಡುತ್ತೇವೆ ಧನ್ಯವಾದಗಳು ಮತ್ತು ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಒಳ್ಳೆಯ ದಿನವನ್ನು ಹೊಂದಿರಿ